ನಮಸ್ಕಾರ ಮತ್ತು ಎಂಜಿನಿಯರ್ಗಳು ಮತ್ತು ಇತರ ಜೀವವಿಜ್ಞಾನಿಗಳಿಗಾಗಿ ಜೀವಶಾಸ್ತ್ರದ ಈ ಸರಣಿಯ ವೀಡಿಯೊಗಳಿಗೆ ಮತ್ತೆ ಸ್ವಾಗತ ಇಂದು ನಾವು ಬಹಳ ಮುಖ್ಯವಾದ ಪ್ರಕ್ರಿಯೆಯಾದ ಡಿಎನ್ಎ ಪುನರಾವರ್ತನೆಯ ಬಗ್ಗೆ ಮಾತನಾಡಲಿದ್ದೇವೆ ಡಿಎನ್ಎ ತನ್ನನ್ನು ಹೇಗೆ ನಕಲಿಸುತ್ತದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳುವ ಮೊದಲು ಡಿಎನ್ಎ ರಚನೆಯ ಬಗ್ಗೆ ನಾವು ನಮ್ಮ ಸ್ಮರಣೆಯನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ ಡಿಎನ್ಎ ಎಂಬುದು ಎರಡು ಎಳೆಯ ಅಣುವಾಗಿದೆ ಎಂದು ನಮಗೆಲ್ಲರಿಗೂ ತಿಳಿದಿದೆ ಮತ್ತು ಇದು ನ್ಯೂಕ್ಲಿಯೋಟೈಡ್ ಗಳು ಎಂದು ಕರೆಯಲಾಗುವ ಸಣ್ಣ ಘಟಕಗಳಿಂದ ಕೂಡಿದೆ ಪ್ರತಿಯೊಂದು ನ್ಯೂಕ್ಲಿಯೋಟೈಡ್ ಸ್ವತಃ ಫಾಸ್ಫೇಟ್ ಸಕ್ಕರೆ ಬೆನ್ನೆಲುಬಿನಿಂದ ಕೂಡಿದೆ ಇದು ಫಾಸ್ಫೇಟ್ ಪೆಂಟೋಸ್ ಸಕ್ಕರೆ ಮತ್ತು ಸಾರಜನಕದ ಅಡಿಪಾಯವನ್ನು ಹೊಂದಿದೆ ಈಗ ಈ ಸಾರಜನಕದ ಅಡಿಪಾಯವು ಅಡೆನೈನ್ ಅಥವಾ ಥೈಮಿನ್ ಅಥವಾ ಗ್ವಾನೈನ್ ಅಥವಾ ಸೈಟೋಸಿನ್ ಆಗಿರಬಹುದು ಆದ್ದರಿಂದ ಪ್ರತಿ ನ್ಯೂಕ್ಲಿಯೋಟೈಡ್ ಮೂಲತಃ ಸಾರಜನಕದ ಅಡಿಪಾಯವನ್ನು ಹೊಂದಿರುತ್ತದೆ ಮತ್ತು ಈ ಸಾರಜನಕದ ಅಡಿಪಾಯವನ್ನು ಪೆಂಟೋಸ್ ಸಕ್ಕರೆಗೆ ಜೋಡಿಸಲಾಗುತ್ತದೆ ಮತ್ತು ಪೆಂಟೋಸ್ ಸಕ್ಕರೆಯ ಐದನೇ ಇಂಗಾಲವನ್ನು ಫಾಸ್ಫೇಟ್ ಗುಂಪಿಗೆ ಜೋಡಿಸಲಾಗಿದೆ ಪ್ರತಿಯೊಂದು ನ್ಯೂಕ್ಲಿಯೋಟೈಡ್ ಈಗ ನಮಗೆ ತಿಳಿದಿದೆ ಆದ್ದರಿಂದ ಇದನ್ನು ನ್ಯೂಕ್ಲಿಯೋಟೈಡ್ 1 ಎಂದು ಹೇಳೋಣ ಈಗ ಈ ನ್ಯೂಕ್ಲಿಯೋಟೈಡ್ 1 ಅದರ ಪೆಂಟೋಸ್ ಸಕ್ಕರೆಯಲ್ಲಿ ಮೊದಲ ಎರಡನೆಯ ಮೂರನೆಯ ನಾಲ್ಕನೆಯ ಮತ್ತು ಐದನೆಯ ಇಂಗಾಲವನ್ನು ಹೊಂದಿದೆ ಪ್ರತಿ ಬಾರಿಯೂ ಈ ನ್ಯೂಕ್ಲಿಯೋಟೈಡ್ ಮುಂದಿನ ಒಳಬರುವ ನ್ಯೂಕ್ಲಿಯೋಟೈಡ್ ನೊಂದಿಗೆ ಸಂವಹನ ನಡೆಸಬೇಕಾಗುತ್ತದೆ ಎಂದು ನಮಗೆ ತಿಳಿದಿದೆ ಪೆಂಟೋಸ್ ಸಕ್ಕರೆಯ ಮೂರನೇ ಇಂಗಾಲದಲ್ಲಿರುವ ಹೈಡ್ರಾಕ್ಸಿಲ್ ಗುಂಪು ಈ ಸಂದರ್ಭದಲ್ಲಿ ಡಿಯೋಕ್ಸಿರೈಬೋಸ್ ಆಗಿದ್ದು ಅದು ಸಂವಹನ ನಡೆಸಬೇಕು 3 ಪ್ರೈಮ್ ನ ಇಂಗಾಲದಲ್ಲಿರುವ ಈ ಹೈಡ್ರಾಕ್ಸಿಲ್ ಗುಂಪು ಮುಂದಿನ ಒಳಬರುವ ನ್ಯೂಕ್ಲಿಯೋಟೈಡ್ ನೊಂದಿಗೆ ಸಂವಹಿಸುತ್ತದೆ ಮತ್ತು ಫಾಸ್ಫೊಡೈಸ್ಟರ್ ಬಂಧವನ್ನು ರೂಪಿಸುತ್ತದೆ ಆದ್ದರಿಂದ ಈ ನ್ಯೂಕ್ಲಿಯೋಟೈಡ್ ಏನಾದರೊ೦ದು ಎಂದು ಹೇಳೋಣ ಅದು ಟಿ ಎಂದು ಹೇಳೋಣ ತದನಂತರ ಅದು ಮುಂದಿನ ಒಳಬರುವ ನ್ಯೂಕ್ಲಿಯೋಟೈಡ್ ನೊಂದಿಗೆ ಫಾಸ್ಫೊಡೈಸ್ಟರ್ ಬಂಧವನ್ನು ರೂಪಿಸಬೇಕಾಗುತ್ತದೆ ಪೆಂಟೋಸ್ ಸಕ್ಕರೆಯಲ್ಲಿನ ಈ 3 ಪ್ರೈಮ್ ನ ಹೈಡ್ರಾಕ್ಸಿಲ್ ಮುಂದಿನ ಒಳಬರುವ ನ್ಯೂಕ್ಲಿಯೋಟೈಡ್ ನೊಂದಿಗೆ ಫಾಸ್ಫೊಡೈಸ್ಟರ್ ಬಂಧವನ್ನು ರೂಪಿಸುತ್ತದೆ ಅದು ಮತ್ತೆ ತನ್ನದೇ ಆದ ಪೆಂಟೋಸ್ ಸಕ್ಕರೆಯನ್ನು ಹೊಂದಿರುತ್ತದೆ ತನ್ನದೇ ಆದ ಸಾರಜನಕ ನೆಲೆಯನ್ನು ಹೊಂದಿರುತ್ತದೆ ಮತ್ತು ಆಲ್ಫಾ ಬೀಟಾ ಮತ್ತು ಗಾಮಾ ಫಾಸ್ಫೇಟ್ ಗಳನ್ನು ಹೊಂದಿರುತ್ತದೆ ಆದ್ದರಿಂದ ಈ 3 ಪ್ರೈಮ್ ನ ಹೈಡ್ರಾಕ್ಸಿಲ್ ಗಳು ನಂತರ ಫಾಸ್ಫೊಡೈಸ್ಟರ್ ಬಂಧವನ್ನು ರೂಪಿಸಲಿವೆ ಮೊದಲ ಆಲ್ಫಾ ಫಾಸ್ಫೇಟ್ ಮೇಲೆ ನ್ಯೂಕ್ಲಿಯೊಫಿಲಿಕ್ ದಾಳಿಯನ್ನು ಹೊಂದಿರುತ್ತದೆ ಮತ್ತು ಆದ್ದರಿಂದ ನೀವು ಮೊದಲ ಫಾಸ್ಫೊಡೈಸ್ಟರ್ ಬಂಧವನ್ನು ಪಡೆಯುತ್ತೀರಿ ನೀವು ಏನನ್ನು ಪಡೆಯುತ್ತೀರಿ ನೀವು ಮೊದಲ ನ್ಯೂಕ್ಲಿಯೋಟೈಡ್ ಅನ್ನು ಅದರ ಫಾಸ್ಫೇಟ್ ನೊಂದಿಗೆ ಸಕ್ಕರೆಯೊಂದಿಗೆ ಮತ್ತು N1 ಎಂದು ಕರೆಯಲ್ಪಡುವ ಸಾರಜನಕ ಅಡಿಪಾಯದೊಂದಿಗೆ ಪಡೆಯುತ್ತೀರಿ ಮತ್ತು ಈ ಮೂರನೇ ಇಂಗಾಲವು ಮುಂದಿನ ಒಳಬರುವ ನ್ಯೂಕ್ಲಿಯೋಟೈಡ್ ನೊಂದಿಗೆ ಮತ್ತೆ ಒಂದು ಬಂಧವನ್ನು ರೂಪಿಸುತ್ತದೆ ಅದನ್ನು ನಾವು N2 ಎಂದು ಹೇಳೋಣ ಈಗ ನೀವು ಗಮನಿಸಿದ ಸಂಗತಿಯೆಂದರೆ ಅದು ಯಾವಾಗಲೂ 5 ಪ್ರೈಮ್ ನ ಇಂಗಾಲಕ್ಕೆ ಜೋಡಿಸಲಾದ ಫಾಸ್ಫೇಟ್ ಆಗಿರುತ್ತದೆ ಆದ್ದರಿಂದ ನೀವು ಇಲ್ಲಿ ಮತ್ತೊಂದು ಇಂಗಾಲವನ್ನು ಹೊಂದಿರುತ್ತೀರಿ ಮತ್ತು ನಂತರ ಇದನ್ನು ಹೊಂದಿರುತ್ತೀರಿ ಅಂತೆಯೇ ಈ ಸಂದರ್ಭದಲ್ಲಿ ಇದು ಪೆಂಟೋಸ್ ಸುರಳಿಗೆ ಜೋಡಿಸಲಾದ ಐದನೇ ಇಂಗಾಲವಾಗಿರುತ್ತದೆ ಆದ್ದರಿಂದ ಇದು ಸಕ್ಕರೆಯ ಮೂರನೇ ಇಂಗಾಲವಾಗಿದ್ದು ಇದು ಐದನೇ ಇಂಗಾಲಕ್ಕೆ ಜೋಡಿಸಲಾದ ಫಾಸ್ಫೇಟ್ ನೊಂದಿಗೆ ಫಾಸ್ಫೊಡೈಸ್ಟರ್ ಬಂಧವನ್ನು ರೂಪಿಸುತ್ತದೆ ಎಂದು ನೀವು ಕಂಡುಕೊಳ್ಳುತ್ತೀರಿ ಅದಕ್ಕಾಗಿಯೇ ಡಿಎನ್ಎ ಗಾಗಿ ಹೆಚ್ಚು ಹೆಚ್ಚು ನ್ಯೂಕ್ಲಿಯೋಟೈಡ್ ಗಳನ್ನು ನಿರ್ಮಿಸುವ ಎಳೆ ಅಥವಾ ಪಾಲಿಮರೀಕರಣವು 5 ಪ್ರೈಮ್ ನಿಂದ 3 ಪ್ರೈಮ್ ನ ದಿಕ್ಕಿನಲ್ಲಿ ನಡೆಯುತ್ತದೆ ಎಂದು ನೀವು ಕಂಡುಕೊಂಡಿದ್ದೀರಿ ಆದ್ದರಿಂದ ನಾನು ಡಿಎನ್ಎ ಪುನರಾವರ್ತನೆಗೆ ಪ್ರವೇಶಿಸುವ ಮೊದಲು ತಿಳಿದುಕೊಳ್ಳಬೇಕಾದ ಕೆಲವು ವಿಷಯಗಳಿವೆ ಮೊದಲನೆಯದು ನಾನು ನಿಮಗೆ ಹೇಳಿದಂತೆ ಡಿಎನ್ಎ ಎರಡು ಎಳೆಯ ರಚನೆಯಾಗಿದೆ ಇದು ನ್ಯೂಕ್ಲಿಯೋಟೈಡ್ ಗಳ ಪಾಲಿಮರ್ ಆಗಿದೆ ಪ್ರತಿ ಒಳಬರುವ ನ್ಯೂಕ್ಲಿಯೋಟೈಡ್ ಹಿಂದಿನ ನ್ಯೂಕ್ಲಿಯೋಟೈಡ್ ಗೆ ಫಾಸ್ಫೊಡೈಸ್ಟರ್ ಬಂಧದ ಮೂಲಕ ಅಂಟಿಕೊಳ್ಳುತ್ತದೆ ಮತ್ತು ಈ ಒಳಬರುವಿಕೆಯು ಯಾವಾಗಲೂ ಕೊಟ್ಟಿರುವ ಎಳೆಯ 3 ಪ್ರೈಮ್ ನ ತುದಿಯಲ್ಲಿ ಸಂಭವಿಸುತ್ತದೆ ಆದ್ದರಿಂದ ಇದು ನಾನು ನೀವು ನೆನಪಿಟ್ಟುಕೊಳ್ಳಬೇಕು ಎಂದು ಬಯಸುವ ಒಂದು ವಿಷಯವಾಗಿದೆ ಮತ್ತು ನಾವು ಡಿಎನ್ಎ ಪುನರಾವರ್ತನೆಯ ಕಾರ್ಯವಿಧಾನದ ಬಗ್ಗೆ ಮಾತನಾಡುವಾಗ ನಾನು ಇದಕ್ಕೆ ಹಿಂತಿರುಗುತ್ತೇನೆ ನೀವು ನೆನಪಿಟ್ಟುಕೊಳ್ಳಬೇಕಾದ ಇನ್ನೊಂದು ವಿಷಯವೆಂದರೆ ನೀವು ಎರಡು ಸುರುಳಿಯಲಂಕಾರದ ಡಿಎನ್ಎ ಯನ್ನು ನೋಡಿದಾಗ ಈ ಒಂದು ಎಳೆಯ 5 ಪ್ರೈಮ್ ನಿಂದ 3 ಪ್ರೈಮ್ ಗೆ ಹೋಗುವಾಗ ಇನ್ನೊಂದು ಎಳೆಯು ಅದಕ್ಕೆ ಪೂರಕವಾಗಿರುತ್ತದೆ ಪೂರಕ ಎಂದರೇನು ಅಡೆನೈನ್ ಅಡಿಪಾಯವು ಯಾವಾಗಲೂ ಥೈಮಿನ್ ಗುಂಪಿನೊಂದಿಗೆ ಜಲಜನಕ ಬಂಧವನ್ನು ರೂಪಿಸುತ್ತದೆ ಮತ್ತು ಸೈಟೋಸಿನ್ ಗಳು ಯಾವಾಗಲೂ ಗ್ವಾನೈನ್ ನೊಂದಿಗೆ ಜಲಜನಕ ಬಂಧಗಳನ್ನು ರೂಪಿಸುತ್ತವೆ ಎಂದು ನಾವು ಈಗಾಗಲೇ ಅಧ್ಯಯನ ಮಾಡಿದ್ದೇವೆ ಆದ್ದರಿಂದ ಈ ಎಳೆಯಲ್ಲಿ ಪ್ರತಿ ಬಾರಿಯೂ 5 ಪ್ರೈಮ್ನಿಂದ 3 ಪ್ರೈಮ್ನಲ್ಲಿ ನೀವು ಅಡೆನೈನ್ ಥೈಮಿನ್ ಸೈಟೋಸಿನ್ ಮತ್ತು ಗ್ವಾನೈನ್ ಅನ್ನು ಹೊಂದಿದ್ದೀರಿ ಎಂದು ಹೇಳೋಣ ಎಲ್ಲಿ ಏನಾಗುವುದೆಂದರೆ ಎರಡನೆಯ ಎಳೆಯು ಅದಕ್ಕೆ ಪೂರಕವಾಗಿರುತ್ತದೆ ಆದ್ದರಿಂದ ಡಿಎನ್ಎ ರಚನೆಯಲ್ಲಿಯೂ ಸಹ 2 ಎಳೆಗಳು ಪೂರಕವಾಗಿವೆ ಆದ್ದರಿಂದ ಇದು ಒಂದು ನಿರ್ದಿಷ್ಟ ಅನುಕ್ರಮದೊಂದಿಗೆ 5 ಪ್ರೈಮ್ ನಿಂದ 3 ಪ್ರೈಮ್ ಗೆ ಹೋಗುವ ಮೊದಲ ಎಳೆಯನ್ನು ಹೊಂದಿದ್ದರೆ ಎರಡನೇ ಎಳೆಯು ಅದಕ್ಕೆ ಪೂರಕವಾಗಿಸುತ್ತದೆ ಆದರೆ ಅದು ವಿರೋಧಾಭಾಸವಾಗಿರುತ್ತದೆ ಆದ್ದರಿಂದ ಸರಳತೆಗಾಗಿ ಇದು ಎ ಟಿ ಸಿ ಮತ್ತು ಜಿ ಈ ಅನುಕ್ರಮದೊಂದಿಗೆ 5 ಪ್ರೈಮ್ ನಿಂದ 3 ಪ್ರೈಮ್ ಗೆ ಹೋಗುವ ಒಂದು ಎಳೆ ಎಂದು ಹೇಳೋಣ ನಂತರ ಪೂರಕ ಎಳೆಯು ಈ ಸ್ಥಾನದಲ್ಲಿ ಸಿ ಅನ್ನು ಈ ಸ್ಥಾನದಲ್ಲಿ ಜಿ ಅನ್ನು ಈ ಸ್ಥಾನದಲ್ಲಿ ಎ ಅನ್ನು ಮತ್ತು ಇಲ್ಲಿ ಅದು ಟಿ ಅನ್ನು ಹೊಂದಿರುತ್ತದೆ ಮತ್ತು ಅದನ್ನು ಒಟ್ಟಿಗೆ ಹಿಡಿದಿಟ್ಟುಕೊಳ್ಳುವ ಸಕ್ಕರೆ ಫಾಸ್ಫೇಟ್ ಮೂಳೆ 5 ಪ್ರೈಮ್ ನಿಂದ 3 ಪ್ರೈಮ್ ಗೆ ವಿರುದ್ಧ ದಿಕ್ಕಿನಲ್ಲಿ ಹೋಗುತ್ತದೆ ಆದ್ದರಿಂದ ಇದು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ 2 ಪ್ರಮುಖ ಲಕ್ಷಣಗಳು ಡಿಎನ್ಎ ಯ 2 ಎಳೆಗಳು ಪೂರಕವಾಗಿವೆ ಇದರರ್ಥ ನೀವು ಒಂದು ಎಳೆಯನ್ನು ಅನುಕ್ರಮವಾಗಿ ತಿಳಿದಿದ್ದರೆ ಆ ಒಂದು ಎಳೆಯು ಎರಡನೆಯ ಎಳೆಯಲ್ಲಿನ ನ್ಯೂಕ್ಲಿಯೋಟೈಡ್ ಗಳ ಅನುಕ್ರಮ ಯಾವುದು ಎಂಬುದನ್ನು ತಿಳಿದಿರುತ್ತದೆ ಮತ್ತು ಮಾಹಿತಿಯನ್ನು ಹೊಂದಿರುತ್ತದೆ ಆದ್ದರಿಂದ ಆ ಮಾಹಿತಿಯು ಈಗಾಗಲೇ ಡಿಎನ್ಎ ಯಲ್ಲಿ ಕೋಡೆಡ್ ಆಗಿದೆ ಅಡಿಪಾಯ ಜೋಡಣೆಯ ಸಾಮರ್ಥ್ಯಕ್ಕೆ ಧನ್ಯವಾದಗಳು ಎರಡನೆಯ ವಿಷಯವೆಂದರೆ ಡಿಎನ್ಎ ಯ 2 ಎಳೆಗಳು ಪರಸ್ಪರ ವಿರುದ್ಧವಾಗಿವೆ ಮತ್ತು ನಿರ್ದೇಶನವನ್ನು ನೀವು ಹೇಗೆ ನಿರ್ಧರಿಸುತ್ತೀರಿ ನಾನು ಹೇಳಿದಂತೆ ಫಾಸ್ಫೊಡೈಸ್ಟರ್ ಬಂಧಗಳ ರಚನೆಯ ಮೂಲಕ ಅದು 5 ಪ್ರೈಮ್ ನಿಂದ 3 ಪ್ರೈಮ್ ನ ದಿಕ್ಕಿನಲ್ಲಿದೆ ಏಕೆಂದರೆ ಪ್ರತಿ ಒಳಬರುವ ನ್ಯೂಕ್ಲಿಯೊಟೈಡ್ ಹಿಂದೆ ಕುಳಿತ ನ್ಯೂಕ್ಲಿಯೊಟೈಡ್ ನ 3 ಪ್ರೈಮ್ ಹೈಡ್ರಾಕ್ಸಿಲ್ ನೊಂದಿಗೆ ಫಾಸ್ಫೊಡೈಸ್ಟರ್ ಬಂಧವನ್ನು ರೂಪಿಸುತ್ತದೆ ನ್ಯೂಕ್ಲಿಯೋಟೈಡ್ ಆದ್ದರಿಂದ ಪಾಲಿಮರೀಕರಣವು ಅನುಕ್ರಮವಾಗಿ ನ್ಯೂಕ್ಲಿಯೋಟೈಡ್ ಗಳನ್ನು ಸೇರಿಸುವುದರಿಂದ 5 ಪ್ರೈಮ್ ನಿಂದ 3 ಪ್ರೈಮ್ ನ ದಿಕ್ಕಿನಲ್ಲಿ ನಡೆಯುತ್ತಿದೆ ಇದು ಡಿಎನ್ಎ ರಚನೆಯ ಬಗ್ಗೆ ಕೆಲವು ಪ್ರಮುಖ ಮೂಲಭೂತ ಅಂಶಗಳಾಗಿವೆ ಮತ್ತು ಡಿಎನ್ಎ ಪುನರಾವರ್ತನೆ ಹೇಗೆ ಸಂಭವಿಸುತ್ತದೆ ಎಂಬುದನ್ನು ನಾವು ನೋಡಲು ಪ್ರಾರಂಭಿಸಿದಾಗ ಇದರ ಪ್ರಸ್ತುತತೆ ಹೆಚ್ಚು ಸ್ಪಷ್ಟವಾಗುತ್ತದೆ ಈಗ ಡಿಎನ್ಎ ಪುನರಾವರ್ತನೆ ಎಂದರೇನು ಎಂದು ನೀವು ನನ್ನನ್ನು ಕೇಳಬಹುದು ಡಿಎನ್ಎ ಪುನರಾವರ್ತನೆಯು ಡಿಎನ್ಎ ಯು ಸ್ವತಃ ತನ್ನನ್ನು ತಾನೇ ನಕಲಿಸಿಕೊಳ್ಳುವ ಪ್ರಕ್ರಿಯೆಯಾಗಿದೆ ಮತ್ತು ನಾವು ಕೋಶ ಚಕ್ರದಲ್ಲಿ ನೋಡಿದಂತೆ ಡಿಎನ್ಎ ಸ್ವತಃ ನಕಲಿಸಿಕೊಳ್ಳುವ ಪ್ರಕ್ರಿಯೆಯು ಯುಕಾರಿಯೋಟಿಕ್ ಕೋಶಗಳ ಸಂದರ್ಭದಲ್ಲಿ ಜೀವಕೋಶ ಚಕ್ರದ ಎಸ್ ಹಂತದಲ್ಲಿ ಸಂಭವಿಸುತ್ತದೆ ಜೀವಕೋಶ ಚಕ್ರದಲ್ಲಿ ಒಂದು ಕೋಶವು ಅನುಜಾತ ಕೋಶಗಳಿಗೆ ಮಾಹಿತಿಯನ್ನು ರವಾನಿಸಲು ಸ್ವತಃ ಸಿದ್ಧಗೊಳ್ಳುತ್ತದೆ ಮತ್ತು ಅದಕ್ಕಾಗಿ ಅನುಸರಿಸುವ ವಿಧಾನವೆಂದರೆ ಅದು ಕೋಶ ವಿಭಜನೆಯ ಪ್ರಕ್ರಿಯೆಗೆ ಒಳಪಡುವ ಮೊದಲು ಅದರ ಡಿಎನ್ಎ ಯನ್ನು ನಕಲು ಮಾಡುತ್ತದೆ ಆದ್ದರಿಂದ ನಾವು ಇಂದು ಅದರ ಬಗ್ಗೆಯೇ ಮಾತನಾಡುತ್ತಿದ್ದೇವೆ ಡಿಎನ್ಎ ಯು ಹೇಗೆ ತನ್ನನ್ನು ತಾನೇ ನಕಲಿಸುತ್ತದೆ ಮತ್ತು ಅದೇ ಮಾಹಿತಿಯನ್ನು ಅನುಜಾತ ಡಿಎನ್ಎ ಅಣುವಿಗೆ ರವಾನಿಸಲು ಹೇಗೆ ಸಾಧ್ಯವಾಗುತ್ತದೆ ಎಂಬುದರ ಬಗ್ಗೆ ನಾವು ಇಂದು ಮಾತನಾಡುತ್ತಿದ್ದೇವೆ ಆದ್ದರಿಂದ ಡಿಎನ್ಎ ಪುನರಾವರ್ತನೆಯ ಸಮಯದಲ್ಲಿ ಏನಾಗುತ್ತದೆ ಎಂದು ನೋಡೋಣ ನೀವು ಎರಡು ವಿಷಯಗಳನ್ನು ನೆನಪಿಟ್ಟುಕೊಳ್ಳಬೇಕೆಂದು ನಾನು ಬಯಸುತ್ತೇನೆ ಪರಸ್ಪರ ವಿರುದ್ಧವಾದ ಎಳೆಗಳು 5 ಪ್ರೈಮ್ ನಿಂದ 3 ಪ್ರೈಮ್ ವರೆಗಿನ ಫಾಸ್ಫೊಡೈಸ್ಟರ್ ಬ೦ಧಗಳ ಪೂರಕತೆ ಮತ್ತು ರಚನೆ ಅಥವಾ ಹೊಸ ನ್ಯೂಕ್ಲಿಯೋಟೈಡ್ ನ ಒಳಬರುವಿಕೆ ಮತ್ತು ಫಾಸ್ಫೊಡೈಸ್ಟರ್ ಬ೦ಧಗಳ ರಚನೆ ಮತ್ತು 5 ಪ್ರೈಮ್ ನಿಂದ 3 ಪ್ರೈಮ್ ವರೆಗಿನ ನಿರ್ದೇಶನ ಈಗ ನಾವು ಡಿಎನ್ಎ ಪುನರಾವರ್ತನೆಯನ್ನು ನೋಡೋಣ ನಾನು ಮೊದಲೇ ಹೇಳಿದಂತೆ ಡಿಎನ್ಎ ಯು ನಮ್ಮ ಕೋಶಗಳಲ್ಲಿ ರೇಖೀಯ ಅಣುವಾಗಿ ಅಸ್ತಿತ್ವದಲ್ಲಿರುವುದಿಲ್ಲ ಹಿಸ್ಟೋನ್ ಗಳೊಂದಿಗಿನ ಪರಸ್ಪರ ಕ್ರಿಯೆಯಿಂದಾಗಿ ಅದು ಒಂದು ರೀತಿಯ ಮಂದಗೊಳಿಸಿದ ರೂಪದಲ್ಲಿ ಉಳಿದಿದೆ ಮತ್ತು ಕೋಶವು ಪುನರಾವರ್ತನೆಗೊಳ್ಳಲು ತಯಾರಾಗುತ್ತಿರುವ ಸಮಯದಲ್ಲಿ ಅದು ಸಡಿಲಗೊಳ್ಳುತ್ತದೆ ಮತ್ತು ಅದು ಕ್ರೊಮ್ಯಾಟಿನ್ ಆಗಿ ಅಸ್ತಿತ್ವದಲ್ಲಿರುತ್ತದೆ ಈಗ ಡಿಎನ್ಎ ಯು ಸುರುಳಿಯಲಂಕಾರದಲ್ಲಿದೆ ಎಂಬುದನ್ನು ಗಮನಿಸುವುದು ಮುಖ್ಯ ಇದು ಆಲ್ಫಾ ಸುರುಳಿಯಲಂಕಾರ ಇದು ತಿರುಚಿದ ಸುರುಳಿಯಾಕಾರದ ರಚನೆಯಾಗಿದೆ ಮತ್ತು ನಾನು ಡಿಎನ್ಎ ಅಣುವನ್ನು ಚಿತ್ರಿಸುತ್ತೇನೆ ಇದನ್ನು ಡಿಎನ್ಎ ಅಣು ಎಂದು ಹೇಳೋಣ ಇದು 5 ಪ್ರೈಮ್ ನಿಂದ 3 ಪ್ರೈಮ್ ಗೆ ಹೋಗುವ ಮೊದಲ ಎಳೆಯಾಗಿದೆ ಎಂದು ಹೇಳೋಣ ತದನಂತರ ನೀವು ಇದಕ್ಕೆ ಪೂರಕವಾಗಿರುವ ಎರಡನೇ ಎಳೆಯನ್ನು ಹೊಂದಿದ್ದೀರಿ ಇದು 5 ಪ್ರೈಮ್ ನ ತುದಿಯಾಗಿರುತ್ತದೆ ಮತ್ತು ಇದು 3 ಪ್ರೈಮ್ ನ ತುದಿಯಾಗಿರುತ್ತದೆ ಡಿಎನ್ಎ ಯು ಪುನರಾವರ್ತಿಸಬೇಕಾದರೆ ಇದು ಮುಖ್ಯವಾಗಿರುತ್ತದೆ ಇದು ಮೊದಲು ಬಿಚ್ಚಿಕೊಳ್ಳಬೇಕು ಮತ್ತು ಈ ಬಿಚ್ಚುವಿಕೆಯು ಅದರದ್ದೇ ಆದ ಪರಿಣಾಮಗಳನ್ನು ಹೊಂದಿದೆ ಮತ್ತು ಅದನ್ನು ಈ ರೀತಿ ಊಹಿಸಿ ನಿಮ್ಮಲ್ಲಿ ನೈಲಾನ್ ಹಗ್ಗವಿದೆ ಮತ್ತು ನೀವು ನೈಲಾನ್ ಹಗ್ಗದ 2 ಎಳೆಗಳನ್ನು ಪ್ರತ್ಯೇಕಿಸಲು ಪ್ರಯತ್ನಿಸುತ್ತಿದ್ದೀರಿ ಈಗ ಏನಾಗಬಹುದು ಪ್ರತಿ ಬಾರಿ ನೀವು ನೈಲಾನ್ ಹಗ್ಗದ 2 ಎಳೆಗಳನ್ನು ಎಳೆಯಲು ಪ್ರಯತ್ನಿಸುತ್ತಿರುವಾಗ ಅವು ಹಿಂದೆ ಸರಿಯಲು ಪ್ರಯತ್ನಿಸುತ್ತವೆ ಅದು ಒಂದು ಪ್ರವೃತ್ತಿಯಾಗಿದೆ ಎರಡು ಎಳೆಗಳ ಬೇರ್ಪಡಿಸುವಿಕೆಯು ಸಂಭವಿಸಿದಾಗ ಅದೇ ರೀತಿಯ ವಿಷಯ ಮತ್ತು ಸಮಸ್ಯೆ ಎದುರಾಗುತ್ತದೆ ಮತ್ತು ಒಮ್ಮೆ ಎಳೆಗಳು ಪ್ರತ್ಯೇಕಿಸಿದ ಅಥವಾ ಬೇರ್ಪಟ್ಟ ನಂತರ ಡಿಎನ್ಎ ಪುನರಾವರ್ತನೆ ಪ್ರಕ್ರಿಯೆಯು ಮುಗಿಯುವ ತನಕ ಅವು ಮತ್ತೆ ಚೇತರಿಸಿಕೊಳ್ಳದಂತೆ ತಡೆಯುತ್ತದೆ ಎಂಬುದನ್ನು ಕೋಶವು ಹೇಗೆ ಖಚಿತಪಡಿಸುತ್ತದೆ ಇದು ವಿಚಾರಮಾಡಬೇಕಾದ ಒಂದು ವಿಷಯವಾಗಿದೆ ಆದ್ದರಿಂದ ಡಿಎನ್ಎ ಪುನರಾವರ್ತನೆಯು ಹೇಗೆ ಸಂಭವಿಸುತ್ತದೆ ಎಂದು ನೋಡೋಣ ನಾನು ನಿಮಗೆ ಹೇಳಿದಂತೆ ಮಾನವರ ಡಿಎನ್ಎ ನಿಜವಾಗಿಯೂ ದೊಡ್ಡದಾಗಿದೆ ಇಂದು ನಾನು ಡಿಎನ್ಎ ಪುನರಾವರ್ತನೆಯ ಬಗ್ಗೆ ಮಾತನಾಡಲು ಹೊರಟಿರುವುದು ನಿಜ ನಾನು ಒಳಗೊಳ್ಳಲು ಹೊರಟಿರುವುದು ಕೇವಲ ಡಿಎನ್ಎ ಪುನರಾವರ್ತನೆಯ ಮೂಲ ಲಕ್ಷಣಗಳನ್ನು ಮಾತ್ರ ಮತ್ತು ಕೇವಲ ಸಾಮಾನ್ಯ ವೈಶಿಷ್ಟ್ಯಗಳನ್ನು ಮಾತ್ರ ನಿಮಗೆ ತಿಳಿಸುತ್ತೇನೆ ಅವು ಯುಕಾರಿಯೋಟ್ ಗಳಿಗಿಂತ ಪ್ರೊಕಾರಿಯೋಟ್ ಗಳಲ್ಲಿ ಸ್ವಲ್ಪ ಭಿನ್ನವಾಗಿವೆ ನಾವು ಅದರ ಬಗ್ಗೆ ನಂತರ ಮಾತನಾಡುತ್ತೇವೆ ಆದರೆ ಇದೀಗ ನಾವು ಕೇವಲ ಡಿಎನ್ಎ ಹೇಗೆ ನಕಲಿಸುತ್ತದೆ ಎಂಬುದನ್ನು ನೋಡುತ್ತಿದ್ದೇವೆ ಈಗ ಡಿಎನ್ಎ ಯು ಈ ವೈಶಿಷ್ಟ್ಯವಾದ ಅನುಕ್ರಮಗಳನ್ನು ನ್ಯೂಕ್ಲಿಯೋಟೈಡ್ ಗಳ ಜೋಡಣೆಯ ಮೇಲೆ ಹೊಂದಿದೆ ಇದು ಪುನರಾವರ್ತನೆಯು ಪ್ರಾರಂಭವಾಗುವ ಹಂತಕ್ಕೆ ಗುರುತಿಸುವಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ ಈಗ ಡಿಎನ್ಎ ಪುನರಾವರ್ತನೆ ಪ್ರಾರಂಭವಾಗುವ ಈ ಪ್ರದೇಶಗಳನ್ನು ಪುನರಾವರ್ತನೆಯ ಮೂಲ ಎಂದು ಕರೆಯಲಾಗುತ್ತದೆ ಬ್ಯಾಕ್ಟೀರಿಯಾದಲ್ಲಿ ಇದನ್ನು ಓರಿ ಅನುಕ್ರಮ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಡಿಎನ್ಎ ಯ ಎರಡು ಎಳೆಗಳಲ್ಲಿ ನಿರ್ದಿಷ್ಟ ಪ್ರದೇಶಗಳಿವೆ ಅವುಗಳು ಈ ಸ್ಥಳದಲ್ಲಿ ಡಿಎನ್ಎ ಪುನರಾವರ್ತನೆ ಪ್ರಾರಂಭವಾಗಬೇಕು ಎಂದು ಹೇಳಿ ಡಿಎನ್ಎ ಪುನರಾವರ್ತನೆಯ ಸಂಪೂರ್ಣ ಯಂತ್ರೋಪಕರಣಗಳನ್ನು ಆ ಹಂತಕ್ಕೆ ನಿರ್ದೇಶಿಸುತ್ತವೆ ಆದ್ದರಿಂದ ಪುನರಾವರ್ತನೆ ನಿಜವಾಗಿ ಪ್ರಾರಂಭವಾಗುವ ಪ್ರದೇಶವನ್ನು ಪುನರಾವರ್ತನೆಯ ಮೂಲ ಎಂದು ಕರೆಯಲಾಗುತ್ತದೆ ಈಗ ನಾವು ಈ ಡಿಎನ್ಎ ಯ ಈ ಎಳೆಗೆ ಹಿಂತಿರುಗೋಣ ಈ ಎರಡು ಎಳೆಗಳ ಬಿಚ್ಚುವಿಕೆಯು ಸಂಭವಿಸಬೇಕಾಗಿದೆ ಆದ್ದರಿಂದ ಈ ಎಳೆಯನ್ನು ಪ್ರತ್ಯೇಕಿಸಬೇಕು ಇದು ನಿಮ್ಮ ಎರಡು ಸುರುಳಿಯಲಂಕಾರದ ಡಿಎನ್ಎ ಎಂದು ಕಲ್ಪಿಸಿಕೊಳ್ಳಿ ಮತ್ತು ಅದು ತೆರೆದುಕೊಳ್ಳಬೇಕಾಗಿದೆ ಆದ್ದರಿಂದ ಇದು ನೀವು ಜಿಪ್ ಅನ್ನು ಹೊಂದಿರುವಂತೆಯೇ ಇದೆ ಮತ್ತು ನೀವು ಡಿಎನ್ಎ ಯ ಈ ಸಂಪೂರ್ಣ ಅಣುವನ್ನು ಅನ್ಜಿಪ್ ಮಾಡಬೇಕು ಮತ್ತು ಇದು ಮುಂದಿನ ಎಳೆಯಾಗಿದೆ ಈಗ ಇಲ್ಲಿ ಎಲ್ಲೋ ಎರಡು ಸುರುಳಿಗಳ ಈ ತೆರೆಯುವಿಕೆಯು ಪುನರಾವರ್ತನೆಯ ಮೂಲವಾಗಿರುತ್ತದೆ ಮತ್ತು ಇಲ್ಲಿಯೇ ಪುನರಾವರ್ತನೆ ಪ್ರಾರಂಭವಾಗಬೇಕು ಮೊದಲು ಸಂಭವಿಸಬೇಕಾಗಿರುವುದು ಏನೆಂದರೆ ಈ 2 ಎಳೆಗಳನ್ನು ಬಿಚ್ಚಬೇಕಾಗಿದೆ ಮತ್ತು ಈ ಬಿಚ್ಚುವಿಕೆಯು ನಿರ್ದಿಷ್ಟ ಕಿಣ್ವದ ಸಹಾಯದಿಂದ ಸಂಭವಿಸುತ್ತದೆ ಆದ್ದರಿಂದ ಇದು ಅಗಣಿಯಂತಿದೆ ಅಥವಾ ಕಿಣ್ವದಂತಿದೆ ಮತ್ತು ಈ ಕಿಣ್ವವನ್ನು ಹೆಲಿಕೇಸ್ ಎಂದು ಕರೆಯಲಾಗುತ್ತದೆ ಎರಡು ಎಳೆಗಳನ್ನು ಒಟ್ಟಿಗೆ ಹಿಡಿದಿಟ್ಟುಕೊಂಡಿರುವುದರಿಂದ ಪೂರಕ ಎಳೆಗಳನ್ನು ಜಲಜನಕ ಬಂಧಗಳ ಮೂಲಕ ಒಟ್ಟಿಗೆ ಹಿಡಿದಿಟ್ಟುಕೊಂಡಿರುವುದರಿಂದ ಈ ಕಿಣ್ವ ನಿಜವಾಗಿಯೂ ಏನು ಮಾಡುತ್ತದೆ ಎಂದರೆ ಮೂಲತಃ ಇದು ಈ ಜಲಜನಕ ಬಂಧಗಳನ್ನು ಒಡೆಯುತ್ತದೆ ಆದ್ದರಿಂದ ಇದು ಒಳಮುಖವಾಗಿ ಚಲಿಸಲು ಪ್ರಾರಂಭಿಸುತ್ತದೆ ಆದ್ದರಿಂದ ಇದು ಮೊದಲು ಇಲ್ಲಿ ಬಂಧಿಸಲ್ಪಡುತ್ತದೆ ಒಳಮುಖವಾಗಿ ಚಲಿಸಲು ಪ್ರಾರಂಭಿಸುತ್ತದೆ ಮತ್ತು ಅದು ಜಲಜನಕ ಬಂಧಗಳನ್ನು ಮುರಿಯಲು ಪ್ರಾರಂಭಿಸುತ್ತದೆ ಮತ್ತು ಅದು ಈ ದಿಕ್ಕಿನಲ್ಲಿ ಚಲಿಸುವುದರಿಂದ ಅದು ತೆರೆದುಕೊಳ್ಳುತ್ತದೆ ಆದ್ದರಿಂದ ಇದು ಜಲಜನಕ ಬಂಧಗಳ ಮೂಲಕ ಒಟ್ಟಿಗೆ ಹಿಡಿದಿಟ್ಟುಕೊಂಡಿರುವ ಎರಡು ಎಳೆಗಳನ್ನು ತೆರೆಯುವ ಜಿಪ್ಪರ್ ಮೇಲಿನ ಅಗಣಿಯಂತಿದೆ ಆದ್ದರಿಂದ ಹೆಲಿಕೇಸ್ ಮೊದಲ ಕಿಣ್ವವಾಗಿದ್ದು ಅದು 2 ಡಿಎನ್ಎ ಎಳೆಗಳ ತೆರೆಯುವಿಕೆಗೆ ಕಾರಣವಾಗುತ್ತದೆ ನಿಸ್ಸಂಶಯವಾಗಿ ಈ ಪ್ರಕ್ರಿಯೆಯು ಸ್ವಯಂಪ್ರೇರಿತವಾಗಿ ನಡೆಯುವುದಿಲ್ಲ ಇದಕ್ಕೆ ಕೆಲವು ರೀತಿಯ ಶಕ್ತಿಯ ಅಗತ್ಯವಿರುತ್ತದೆ ಮತ್ತು ಈ ಶಕ್ತಿಯು ಎಟಿಪಿ ಯಿಂದ ಬರುತ್ತದೆ ಜೀವಕೋಶದ ವಿಭಜನೆಗೆ ಮತ್ತು ಕೋಶ ಪುನರಾವರ್ತನೆಗೆ ಒಂದು ಕೋಶವು ತನ್ನನ್ನು ತಾನು ತೊಡಗಿಸಿಕೊಳ್ಳುವ ಮೊದಲು ತನ್ನಲ್ಲಿ ಸಾಕಷ್ಟು ಶಕ್ತಿಯಿದೆಯೇ ಎಂಬುದನ್ನು ಅದು ಖಚಿತಪಡಿಸಿಕೊಳ್ಳುತ್ತದೆ ಎಂದು ನಾನು ನಿಮಗೆ ಪ್ರಸ್ತಾಪಿಸಿದ್ದೆ ಮತ್ತು ಈ ತೆರೆದುಕೊಳ್ಳುವ ಪ್ರಕ್ರಿಯೆಯು ಏಕೆ ಸಾಕಷ್ಟು ಶಕ್ತಿಯ ತೀವ್ರ ಪ್ರಕ್ರಿಯೆಯಾಗಿದೆ ಎಂಬುದನ್ನು ಈಗ ನೀವು ಪ್ರಶಂಸಿಸಬಹುದು ಮತ್ತು ಇದಕ್ಕೆ ಎಟಿಪಿ ವೆಚ್ಚದ ಅಗತ್ಯವಿರುತ್ತದೆ ಆದ್ದರಿಂದ ಹೆಲಿಕೇಸ್ ಮೊದಲ ಕಿಣ್ವವಾಗಿದ್ದು ಅದು ಡಿಎನ್ಎ ಯ 2 ಎಳೆಗಳನ್ನು ತೆರೆಯುತ್ತದೆ ಈಗ ಏನಾಗಬಹುದು ಎಂದು ನೋಡೋಣ ನಾನು ಹೇಳಿದಂತೆ ಎಳೆಗಳು ಮತ್ತೆ ಒಟ್ಟಿಗೆ ಸೇರಲು ಪ್ರಯತ್ನಿಸುತ್ತವೆ ಮತ್ತು ಅದು ಸಂಭವಿಸಬಾರದು ಏಕೆಂದರೆ ಡಿಎನ್ಎ ಅದನ್ನು ಪುನರಾವರ್ತಿಸುವ ಕೆಲಸವನ್ನು ಇನ್ನೂ ಪೂರ್ಣಗೊಳಿಸಿಲ್ಲ ಮತ್ತು ಡಿಎನ್ಎ ಯು ಇದನ್ನು ತೆರೆದುಕೊಳ್ಳುವಿಕೆಯು ಸಂಭವಿಸಿದ ತಕ್ಷಣ ಈ ಎಳೆಗಳಿಗೆ ಬಂಧಿಸುವ ಇತರ ಪ್ರೋಟೀನ್ ಗಳ ಷರತ್ತುಗಳ ವಿಧಾನದ ಮೂಲಕ ತಡೆಯುತ್ತದೆ ಈ ಪ್ರೋಟೀನ್ ಗಳು 2 ಎಳೆಗಳ ಮೇಲೆ ವಾಸ್ತವವಾಗಿ ಎರಡೂ ಎಳೆಗಳ ಮೇಲೆ ಬಂಧಿಸುತ್ತವೆ ಮತ್ತು ಅದು ಪರಸ್ಪರ ಬಂಧಿಸುವುದನ್ನು ತಡೆಯುವುದರ ಜೊತೆಗೆ ಡಿಎನ್ಎ ಯ ಬೇರ್ಪಟ್ಟ ಎಳೆಯು ಸ್ವತಃ ಅದರರೊಟ್ಟಿಗೆ ಮರುಜೊಡಿಸಲು ಪ್ರಯತ್ನಿಸಿದರೆ ಅದನ್ನೂ ಸಹ ತಡೆಯುತ್ತದೆ ಈಗ ಅದನ್ನು ತಡೆಯುವ ಈ ಪ್ರೋಟೀನ್ ಗಳನ್ನು ಸಿಂಗಲ್ ಸ್ಟ್ರಾಂಡ್ ಬೈಂಡಿಂಗ್ ಪ್ರೋಟೀನ್ ಗಳು ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈ ಎಸ್ಎಸ್ಬಿಪಿ ಗಳು ಬೇರ್ಪಡಿಸಿದ ಎಳೆಗಳನ್ನು ಪ್ರತ್ಯೇಕವಾಗಿರಿಸುತ್ತವೆ ಅದು ಒಳ್ಳೆಯದು ಆದರೆ ಹೊಸ ಡಿಎನ್ಎ ಹೇಗೆ ಅಸ್ತಿತ್ವಕ್ಕೆ ಬರುತ್ತದೆ ಅದು ಏಕೆ ಸಂಭವಿಸುತ್ತದೆ ಎಂಬುದನ್ನು ನಾನು ವಿವರಿಸುವ ಮೊದಲು ನಿಮಗೆ ಪುನರಾವರ್ತನೆಯ ಮೂಲವಿದೆ ಪುನರಾವರ್ತನೆಯ ಪ್ರಕ್ರಿಯೆಯು ಪ್ರಾರಂಭವಾಗುತ್ತದೆ ಎಂದು ಮತ್ತೆ ಹೇಳುತ್ತೇನೆ ನೀವು ಮೊದಲ ಕಿಣ್ವವನ್ನು ಹೊಂದಿದ್ದೀರಿ ಮತ್ತು ಇದು ಹೆಲಿಕೇಸ್ ಆಗಿರುವ ಡಿಎನ್ಎ ಯನ್ನು ತೆರೆಯಲು ಸಹಾಯ ಮಾಡುತ್ತದೆ ಡಿಎನ್ಎ ತೆರೆದುಕೊಂಡ ನಂತರ 2 ಬೇರ್ಪಡಿಸಿದ ಎಳೆಗಳು ಪ್ರತ್ಯೇಕವಾಗಿರುತ್ತವೆ ಮತ್ತು ಇದಕ್ಕಾಗಿ ಎರಡನೇ ವರ್ಗದ ಪ್ರೋಟೀನ್ ಗಳಿಗೆ ಧನ್ಯವಾದಗಳು ಇವನ್ನು ಸಿಂಗಲ್ ಸ್ಟ್ರಾಂಡ್ ಬೈಂಡಿಂಗ್ ಪ್ರೋಟೀನ್ ಗಳು ಎಂದು ಕರೆಯಲಾಗುತ್ತದೆ ನಿಮಗೆ ತಿಳಿದಿರುವಂತೆ ಅದು ಸಂಭವಿಸಿದ ನಂತರ ಅಲ್ಲಿ ಒಂದು ಕಿಣ್ವ ಇರಬೇಕು ಮತ್ತು ಅದು ಒಂದು ಸಮಯದಲ್ಲಿ ಒಂದು ನ್ಯೂಕ್ಲಿಯೋಟೈಡ್ ಅನ್ನು ನಿಖರವಾಗಿ ತರಲು ಪ್ರಾರಂಭಿಸುತ್ತದೆ ಮತ್ತು ಎರಡನೇ ಎಳೆಯನ್ನು ತಯಾರು ಮಾಡುತ್ತದೆ ಆದ್ದರಿಂದ ನಾವು ಈ ಬೇರ್ಪಡಿಸಿದ ಎಳೆಯನ್ನು ತೆಗೆದುಕೊಳ್ಳೋಣ ಮತ್ತು ಅದಕ್ಕೆ ಕೆಲವು ಅನುಕ್ರಮಗಳನ್ನು ನೀಡೋಣ ಇದು ಎ ಮತ್ತೊಂದು ಎ ಒಂದು ಟಿ ಮತ್ತೊಂದು ಟಿ ಒಂದು ಸಿ ಮತ್ತು ಒಂದು ಜಿ ಎಂದು ಹೇಳೋಣ ಈ ಎಳೆಯು ಈ ಎಳೆಗೆ ಪೂರಕವಾಗಿರುವುದರಿಂದ ಅದು ನಿಖರವಾಗಿ ಪೂರಕ ಮಾಹಿತಿಯನ್ನು ಹೊಂದಿರಬೇಕು ಅಂದರೆ ಅದು ಇಲ್ಲಿ ಒಂದು ಸಿ ಇಲ್ಲಿ ಒಂದು ಜಿ ಮತ್ತು ಇಲ್ಲಿ ಒಂದು ಎ ಇಲ್ಲಿ ಮತ್ತೊಂದು ಎ ಇಲ್ಲಿ ಒಂದು ಟಿ ಮತ್ತು ಇಲ್ಲಿ ಒಂದು ಟಿ ಅನ್ನು ಹೊಂದಿರಬೇಕು ಆದ್ದರಿಂದ ಈಗ ಈ ಬೇರ್ಪಡಿಸಿದ ಎಳೆಯು ಹೊಸ ನಕಲನ್ನು ನೀಡಬೇಕಾಗಿದೆ ಅದು ಹಿಂದಕ್ಕೆ ಹೋಗಲು ಸಾಧ್ಯವಿಲ್ಲ ಮತ್ತು ಅದರ ಹಿಂದೆ ಇದ್ದ ಪಾಲುದಾರರೊಂದಿಗೆ ಮರುಹಂಚಿಕೊಳ್ಳಲು ಸಾಧ್ಯವಿಲ್ಲ ಅದು ಹೊಸ ಎಳೆಯನ್ನು ಹುಟ್ಟುಹಾಕಬೇಕಾಗಿದೆ ಈ ಪಾಲಿಮರೀಕರಣವು ಈ ಎಳೆಯು ನಿರ್ದೇಶಿಸಿದ ಅನುಕ್ರಮಗಳ ಪ್ರಕಾರ ಹೊಸ ನ್ಯೂಕ್ಲಿಯೋಟೈಡ್ ಗಳನ್ನು ತರುವ ಕಾರ್ಯವನ್ನು ಡಿಎನ್ಎ ಪಾಲಿಮರೇಸ್ ಎಂಬ ಕಿಣ್ವದಿಂದ ಮಾಡಲಾಗುತ್ತದೆ ಈಗ ಪ್ರೊಕಾರಿಯೋಟ್ ಗಳು ಮತ್ತು ಯುಕಾರಿಯೋಟ್ ಗಳಲ್ಲಿ ವಿಭಿನ್ನ ರೀತಿಯ ಡಿಎನ್ಎ ಪಾಲಿಮರೇಸ್ ಗಳಿವೆ ನಾನು ಅವುಗಳ ಬಗ್ಗೆ ವಿವರಿಸುತ್ತಿಲ್ಲ ನಾನು ಈ ಉಪನ್ಯಾಸವನ್ನು ತುಂಬಾ ಸರಳವಾಗಿಡಲು ಬಯಸುತ್ತೇನೆ ಈ ಡಿಎನ್ಎ ಪಾಲಿಮರೇಸ್ ಗಳು 1 ನ್ಯೂಕ್ಲಿಯೋಟೈಡ್ ಅನ್ನು ತರುತ್ತವೆ ಮತ್ತು ಅದನ್ನು 3 ಪ್ರೈಮ್ ನ ತುದಿಯಲ್ಲಿ ಮುಂದಿನ ನ್ಯೂಕ್ಲಿಯೋಟೈಡ್ ಗೆ ಜೋಡಿಸುತ್ತವೆ ಆದ್ದರಿಂದ ಏನಾಗುತ್ತದೆ ಎಂದರೆ ಈ ಡಿಎನ್ಎ ಪಾಲಿಮರೇಸ್ ಗೆ 2 ವಿಷಯಗಳು ಬೇಕಾಗುತ್ತವೆ ಮೊದಲನೆಯದಾಗಿ ಅದಕ್ಕೆ ಮಾರ್ಗದರ್ಶನ ನೀಡಲು ಏನಾದರೂ ಬೇಕು ಈ ನ್ಯೂಕ್ಲಿಯೋಟೈಡ್ ನ ನಂತರ ಈ ನ್ಯೂಕ್ಲಿಯೋಟೈಡ್ ಬರಬೇಕಿದೆ ಎಂದು ಹೇಳಲು ಏನಾದರೂ ಬೇಕು ಆದ್ದರಿಂದ ಮಾದರಿ ಫಲಕದ ಅಗತ್ಯವಿದೆ ಈ ಬೇರ್ಪಡಿಸಿದ ಎಳೆಯು ಡಿಎನ್ಎ ಪಾಲಿಮರೇಸ್ ಗೆ ಮಾದರಿ ಫಲಕದಂತೆ ಕಾರ್ಯನಿರ್ವಹಿಸುತ್ತದೆ ಮಾದರಿ ಫಲಕವು ಮೊದಲ ಅವಶ್ಯಕತೆಯಾಗಿದೆ ಎರಡನೆಯ ಅವಶ್ಯಕತೆಯು ಹೆಚ್ಚು ದೊಡ್ಡದಾಗಿದೆ ಏಕೆಂದರೆ ಇದು ಡಿಎನ್ಎ ಪಾಲಿಮರೇಸ್ ನ ಕಠಿಣತೆಯಾಗಿದ್ದು ಅದು ನಮಗೆ ಕೆಲವು ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ ಮತ್ತು ಅದು ಹೇಗೆ ಎಂದು ನಾವು ನೋಡೋಣ ಡಿಎನ್ಎ ಪಾಲಿಮರೇಸ್ ಹೊಸದಾಗಿ ತಯಾರಿಕೆಯನ್ನು ಪ್ರಾರಂಭಿಸಲು ಸಾಧ್ಯವಿಲ್ಲ ಆದ್ದರಿಂದ ಇಲ್ಲಿಗೆ ಬರಬೇಕಾದ ಹೊಸ ಎಳೆಯನ್ನು 5 ಪ್ರೈಮ್ ನಿಂದ 3 ಪ್ರೈಮ್ ನ ದಿಕ್ಕಿನಲ್ಲಿ ಸಂಶ್ಲೇಷಿಸಬೇಕು ಫಾಸ್ಫೊಡೈಸ್ಟರ್ ಬಂಧದ ರಚನೆ ಇದೆ ಎಂದು ನೆನಪಿಡಿ ಮತ್ತು ಒಳಬರುವ ನ್ಯೂಕ್ಲಿಯೋಟೈಡ್ ಅದರ ಸಕ್ಕರೆಯ ಐದನೇ ಇಂಗಾಲದಲ್ಲಿ ಫಾಸ್ಫೇಟ್ ಅನ್ನು ಹೊಂದಿದ್ದು ಅಸ್ತಿತ್ವದಲ್ಲಿರುವ ನ್ಯೂಕ್ಲಿಯೋಟೈಡ್ ನೊಂದಿಗೆ 3 ಪ್ರೈಮ್ ಹೈಡ್ರಾಕ್ಸಿಲ್ ಹೊಂದಿರುವ ಫಾಸ್ಫೊಡೈಸ್ಟರ್ ಬಂಧವನ್ನು ರೂಪಿಸಬೇಕಾಗುತ್ತದೆ ಆದ್ದರಿಂದ ಇದು ಈ 5 ಪ್ರೈಮ್ ನಿಂದ 3 ಪ್ರೈಮ್ ನ ದಿಕ್ಕಿನಲ್ಲಿ ಸರಪಣಿಯನ್ನು ಮಾಡಬೇಕಾಗಿದೆ ಸಮಸ್ಯೆಯೆಂದರೆ ಪಾಲಿಮರೇಸ್ ಗೆ ತನ್ನದೇ ಆದ ಹೊಸ ಎಳೆಯನ್ನು ತಯಾರಿಸಲು ಸಾಧ್ಯವಾಗುವುದಿಲ್ಲ ಇದಕ್ಕೆ ನ್ಯೂಕ್ಲಿಯೋಟೈಡ್ ಗಳಲ್ಲಿ ಹೇಗೆ ಇಡಬೇಕು ಮತ್ತು ಯಾವ ಅನುಕ್ರಮದಲ್ಲಿ ಇಡಬೇಕು ಎಂದು ಹೇಳಲು ಒಂದು ಮಾದರಿ ಫಲಕದ ಅಗತ್ಯವಿದೆ ಎರಡನೆಯದು ಇದಕ್ಕೆ ಪ್ರೈಮರ್ ನ ಅಗತ್ಯವಿದೆ ಆದ್ದರಿಂದ ಅಲ್ಲಿಗೆ ಹೋಗಲು ಮತ್ತು ಇಲ್ಲಿಂದ ನೀವು ನ್ಯೂಕ್ಲಿಯೋಟೈಡ್ ಗಳನ್ನು ಸೇರಿಸಲು ಪ್ರಾರಂಭಿಸಬೇಕು ಎಂದು ಹೇಳಲು ಅದಕ್ಕೆ ಏನಾದರೂ ಬೇಕು ಆದ್ದರಿಂದ ಇಲ್ಲಿಂದ ನೀವು ನ್ಯೂಕ್ಲಿಯೋಟೈಡ್ ಗಳನ್ನು ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಸೇರಿಸಲು ಪ್ರಾರಂಭಿಸಬೇಕು ಎಂದು ತಿಳಿಸಲು ಕೆಲವು ರೀತಿಯ ಸೂಚಕವನ್ನು ಇದು ಹೊಂದಿರಬೇಕು ಮತ್ತು ಡಿಎನ್ಎ ಪಾಲಿಮರೇಸ್ ಯಾವಾಗಲೂ ನ್ಯೂಕ್ಲಿಯೋಟೈಡ್ ಗಳನ್ನು 5 ಪ್ರೈಮ್ ನಿಂದ 3 ಪ್ರೈಮ್ ನ ದಿಕ್ಕಿಗೆ ಸೇರಿಸುತ್ತದೆ ಮೂಲಭೂತವಾಗಿ ಇದು ಡಿಎನ್ಎ ಪಾಲಿಮರೇಸ್ ನ ಅವಶ್ಯಕತೆಯಾಗಿದೆ ಆದ್ದರಿಂದ ನಾವು 2 ಎಳೆಗಳನ್ನು ಬೇರ್ಪಡಿಸಿದಾಗ ಬೇರ್ಪಡಿಸಿದ ಎಳೆಯು ಮಾದರಿ ಫಲಕದಂತೆ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಈ ಅಗತ್ಯವನ್ನು ನೋಡಿಕೊಳ್ಳಲಾಗಿದೆ ಇದು 5 ಪ್ರೈಮ್ ನಿಂದ 3 ಪ್ರೈಮ್ ನ ದಿಕ್ಕಿನಲ್ಲಿ ಮಾತ್ರ ಪಾಲಿಮರೀಕರಣಗೊಳ್ಳುತ್ತದೆ ಅದು ಸಂಭವಿಸುತ್ತದೆ ಎಂದು ನಮಗೆ ತಿಳಿದಿದೆ ಆದರೆ ಎಲ್ಲಿಂದ ಸೇರಿಸಲು ಪ್ರಾರಂಭಿಸಬೇಕು ಎಂಬುದನ್ನು ಹೇಗೆ ನಿರ್ಧರಿಸುತ್ತದೆ ಈ ನ್ಯೂಕ್ಲಿಯೋಟೈಡ್ ಗಳನ್ನು ಒಂದೊಂದಾಗಿ ಸೇರಿಸಲು ಎಲ್ಲಿಂದ ಪ್ರಾರಂಭಿಸಬೇಕು ಎಂಬ ಈ ಅವಶ್ಯಕತೆಯನ್ನು ಮತ್ತೊಂದು ಕಿಣ್ವದಿಂದ ನಿರ್ಧರಿಸಲಾಗುತ್ತದೆ ಅದನ್ನು ಪ್ರೈಮೇಸ್ ಎಂದು ಕರೆಯಲಾಗುತ್ತದೆ ಪ್ರೈಮೇಸ್ ಬಹಳ ಆಸಕ್ತಿದಾಯಕ ಕಿಣ್ವವಾಗಿದೆ ಇದು ಪ್ರತಿ ಬಾರಿಯೂ ಹೆಲಿಕೇಸ್ ನೊಂದಿಗೆ ಕೂಡಿಕೊಂಡಿರುತ್ತದೆ ಮತ್ತು ತೆರೆಯುವಿಕೆಯು ಸಂಭವಿಸಿದಂತೆ ಮೊದಲು ಹೆಲಿಕೇಸ್ ಇಲ್ಲಿ ಕುಳಿತಿತ್ತು ನಂತರ ಈ ದಿಕ್ಕಿನಲ್ಲಿ ಚಲಿಸಲು ಪ್ರಾರಂಭಿಸಿತು ಇಲ್ಲಿಗೆ ತಲುಪಿತು ಈಗ ರೀತಿಯಾಗಿ ಚಲಿಸುತ್ತಿದೆ ಎಂದು ಹೇಳೋಣ ಅದು ಹೆಲಿಕೇಸ್ ಅನ್ನು ಮತ್ತು ಹೆಲಿಕೇಸ್ ಜೊತೆಗೆ ಉಬ್ಬಿದ ಬೆನ್ನಿನ ರೀತಿಯ ಪ್ರೈಮೇಸ್ ಅನ್ನು ತೆರೆಯಲು ಪ್ರಾರಂಭಿಸಿದಾಗ ಮತ್ತು ತೆರೆಯುವಿಕೆಯು ನಡೆಯುತ್ತಿರುವಾಗ ಅದು ತಕ್ಷಣವೇ ಪ್ರೈಮರ್ ಅನ್ನು ರೂಪಿಸುತ್ತದೆ ಪ್ರೈಮರ್ ಸುಮಾರು 10 ಮೂಲಮಾನ ಉದ್ದದ ಆರ್ಎನ್ಎ ಅನುಕ್ರಮವಾಗಿದೆ ಆದ್ದರಿಂದ ಇದು ಆರ್ಎನ್ಎ ಪಾಲಿಮರೇಸ್ ನಂತಿದೆ ಅದು ಏನು ಮಾಡುತ್ತದೆ ಎಂದರೆ ನೀವು ಇದನ್ನು ಅನುಕ್ರಮವಾಗಿ ಹೊಂದಿದ್ದರೆ ಅದು ರೂಪುಗೊಳ್ಳುತ್ತದೆ ಇದನ್ನು ನಾನು ಮುಂದುವರಿಸುತ್ತೇನೆ ಇದು 3 ಪ್ರೈಮ್ ಆಗಿ ಇದು 5 ಪ್ರೈಮ್ ಆಗಿ ಮುಂದುವರಿಯುತ್ತದೆ ಇಲ್ಲಿ ಮತ್ತೊಂದು ಅಡಿಪಾಯಗಳ ಗುಂಪು ಜಿ ಸಿ ಟಿ ಹೀಗೆ ಹಲವು ಇವೆ ಎಂದು ಹೇಳೋಣ ಆದ್ದರಿಂದ ಅದು ಏನು ಮಾಡುತ್ತದೆ ಎಂದರೆ ಇದನ್ನು ಓದುತ್ತದೆ ಮತ್ತು ತಕ್ಷಣವೇ ಒಂದು ಸಣ್ಣ ಆರ್ಎನ್ಎ ಅಣುವನ್ನು ಸಂಶ್ಲೇಷಿಸುತ್ತದೆ ಟಿ ಯಾವಾಗಲೂ ಎ ಜೊತೆ ಜೋಡಿಸಿಕೊಳ್ಳುತ್ತದೆ ಸಿ ಯು ಜಿ ಜೊತೆ ಜೋಡಿಸಿಕೊಳ್ಳುತ್ತದೆ ಜಿ ಸಿ ಯೊಂದಿಗೆ ಜೋಡಿಸಿಕೊಳ್ಳುತ್ತದೆ ಮತ್ತು ಅದು ಆರ್ಎನ್ಎ ಅಣುವಾಗಿದ್ದರೆ ಮತ್ತು ಇಲ್ಲಿ ಎ ಇತ್ತು ಎಂದು ಹೇಳೋಣ ಈಗ ಆರ್ಎನ್ಎ ಯು ಥೈಮಿನ್ ಅನ್ನು ನೀಡುವುದಿಲ್ಲ ಅದು ಯುರಾಸಿಲ್ ಅನ್ನು ನೀಡುತ್ತದೆ ಆದ್ದರಿಂದ ಇದು ಆರ್ಎನ್ಎ ಯ ಈ ಸಣ್ಣ ವಿಸ್ತರಣೆಯನ್ನು ಪ್ರಾರಂಭದ ಹಂತವಾಗಿ ಸಂಶ್ಲೇಷಿಸುತ್ತದೆ ಆದ್ದರಿಂದ ಈಗ ಡಿಎನ್ಎ ಪಾಲಿಮರೇಸ್ ನ್ಯೂಕ್ಲಿಯೋಟೈಡ್ ಗಳನ್ನು ಸೇರಿಸಲು ಈ ಪ್ರೈಮರ್ ಆಧಾರವಾಗಿ ಕಾರ್ಯನಿರ್ವಹಿಸುತ್ತದೆ ಇದು ಕಿಣ್ವ ಪ್ರೈಮೇಸ್ ನಿಂದ ರೂಪುಗೊಂಡಿದೆ ಮತ್ತು ಒಮ್ಮೆ ಆರ್ಎನ್ಎ ಪ್ರೈಮರ್ ಅವುಗಳ ಡಿಎನ್ಎ ಪಾಲಿಮರೇಸ್ ಆಗಿರುತ್ತದೆ ಆದ್ದರಿಂದ ಇದು 5 ಪ್ರೈಮ್ ಆಗಿದೆ ಇಲ್ಲಿ ಪೆಂಟೋಸ್ ಸಕ್ಕರೆಯ 3 ಪ್ರೈಮ್ ಹೈಡ್ರಾಕ್ಸಿಲ್ ಮುಕ್ತವಾಗಿದೆ ಆದ್ದರಿಂದ ಇದು ಈಗ ಒಳಬರುವ ಹೊಸ ನ್ಯೂಕ್ಲಿಯೋಟೈಡ್ ನೊಂದಿಗೆ ಫಾಸ್ಫೊಡೈಸ್ಟರ್ ಬಂಧವನ್ನು ರೂಪಿಸುತ್ತದೆ ಮತ್ತು ಯಾವ ನ್ಯೂಕ್ಲಿಯೋಟೈಡ್ ಬರಲಿದೆ ಎಂಬುದನ್ನು ಮಾದರಿ ಫಲಕದಲ್ಲಿನ ಅನುಕ್ರಮಗಳಿಂದ ನಿರ್ಧರಿಸಲಾಗುತ್ತದೆ ಈ ರೀತಿಯಾಗಿ ಪಾಲಿಮರೇಸ್ ಪ್ರಾರಂಭವಾಗುತ್ತದೆ ನಾವು ಇನ್ನೊಂದು ಬಣ್ಣವನ್ನು ನೀಡೋಣ ಅದು ಕಾರ್ಯನಿರ್ವಹಿಸಲು ಪ್ರಾರಂಭಿಸುತ್ತದೆ ಎಂದು ಹೇಳೋಣ ಆದ್ದರಿಂದ ಅದು ಇಲ್ಲಿ ಸಿ ಅನ್ನು ಇಡುತ್ತದೆ ನಾವು ಇಲ್ಲಿ ಜಿ ಅನ್ನು ಇಲ್ಲಿ ಎ ಮತ್ತೆ ಎ ಅನ್ನು ಇಡೋಣ ಈಗ ಇದು ಆರ್ಎನ್ಎ ಅಲ್ಲ ಇದು ಡಿಎನ್ಎ ಆಗಿದೆ ಆದ್ದರಿಂದ ಇದು ಇಲ್ಲಿ ಥೈಮಿನ್ ಮತ್ತು ಇಲ್ಲಿ ಥೈಮಿನ್ ಅನ್ನು ಇರಿಸುತ್ತದೆ ಮತ್ತು ಈ ಪ್ರಕ್ರಿಯೆಯು ಮುಂದುವರಿಯುತ್ತದೆ ಆದ್ದರಿಂದ ಇಲ್ಲಿ ಏನಾಗುತ್ತದೆ ಎಂದರೆ ಡಿಎನ್ಎ ಪಾಲಿಮರೇಸ್ ಗೆ ಬೇಕಾಗಿರುವುದು ಎಲ್ಲೋ ಪ್ರಾರಂಭವಾಗುತ್ತದೆ ಮತ್ತು ಇಲ್ಲಿಂದ ನ್ಯೂಕ್ಲಿಯೋಟೈಡ್ ಗಳನ್ನು ಸೇರಿಸಲು ಪ್ರಾರಂಭಿಸುವ ದಿಕ್ಕನ್ನು ಪ್ರೈಮರ್ ನೀಡುತ್ತದೆ ಮತ್ತು ಅದು ನಿಖರವಾಗಿ ಸಂಭವಿಸುತ್ತದೆ ಪ್ರೈಮರ್ ಸುತ್ತಮುತ್ತಲ ಪ್ರದೇಶದಲ್ಲಿದ್ದಾಗ ಡಿಎನ್ಎ ಪಾಲಿಮರೇಸ್ ಜಿಗಿಯುತ್ತದೆ ಮತ್ತು ಚಲಿಸುತ್ತದೆ ಮತ್ತು ಅದು 5 ಪ್ರೈಮ್ ನಿಂದ 3 ಪ್ರೈಮ್ ನ ದಿಕ್ಕಿನಲ್ಲಿ ಪಾಲಿಮರೀಕರಣಗೊಳ್ಳಲು ಪ್ರಾರಂಭಿಸುತ್ತದೆ ಈಗ ನೀವು ಇಲ್ಲಿ ಗಮನಿಸುತ್ತಿರುವುದು 2 ವಿಷಯಗಳು ಒಂದು 2 ಎಳೆಗಳು ತೆರೆದ ಕೂಡಲೇ ಮತ್ತು ಅವು ಬೇರ್ಪಟ್ಟ ನಂತರ ನೀವು ರಚನೆಯ ರೂಪವನ್ನು ಹೊಂದಿದ್ದೀರಿ ಮತ್ತು ಹೆಲಿಕೇಸ್ ನ ಈ ರಚನೆಯನ್ನು ಪುನರಾವರ್ತನೆ ಕವಲು ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇದು ಪುನರಾವರ್ತನೆ ಕವಲಾಗಿದೆ ಆ ಪುನರಾವರ್ತನೆ ಕವಲಿನಲ್ಲಿ ಒಂದು ಎಳೆಗೆ 2 ಎಳೆಗಳು ಪ್ರತ್ಯೇಕವಾಗಿ ಉಳಿದಿರುತ್ತವೆ ಅದಕ್ಕಾಗಿ ಸಿಂಗಲ್ ಸ್ಟ್ರಾಂಡ್ ಬೈಂಡಿಂಗ್ ಪ್ರೋಟೀನ್ ಗಳಿಗೆ ಧನ್ಯವಾದಗಳು ಒಮ್ಮೆ ಅವು ಪ್ರತ್ಯೇಕವಾಗಿ ಉಳಿದರೆ ಒಂದು ಎಳೆಯಲ್ಲಿ ಏನಾಗುತ್ತದೆ ಎಂದರೆ ನೀವು ತ್ವರಿತ ಪಾಲಿಮರೀಕರಣವನ್ನು ಪ್ರಾರಂಭವನ್ನು ಹೊಂದುತ್ತೀರಿ ಪ್ರೈಮೇಸ್ ಗೆ ಧನ್ಯವಾದಗಳು ಪ್ರೈಮರ್ ಅನ್ನು ಹಾಕಿದ ತಕ್ಷಣ ಡಿಎನ್ಎ ಪಾಲಿಮರೇಸ್ ನಿರಂತರವಾಗಿ ನ್ಯೂಕ್ಲಿಯೋಟೈಡ್ ಗಳನ್ನು ಸೇರಿಸಲು ಪ್ರಾರಂಭಿಸುತ್ತದೆ ಏಕೆಂದರೆ ಡಿಎನ್ಎ ಪಾಲಿಮರೇಸ್ 5 ಪ್ರೈಮ್ ನಿಂದ 3 ಪ್ರೈಮ್ ನ ದಿಕ್ಕಿನಲ್ಲಿ ಮಾತ್ರ ಕಾರ್ಯನಿರ್ವಹಿಸುತ್ತದೆ ಈ ಗುಲಾಬಿ ಬಣ್ಣದಲ್ಲಿರುವ ಹೊಸದಾಗಿ ಸಂಶ್ಲೇಷಿತ ಎಳೆಯು ಇಲ್ಲಿಯವರೆಗೆ ಆರ್ಎನ್ಎ ಆಗಿದೆ ಮತ್ತು ನಂತರ ಅದು ಗುಲಾಬಿ ಬಣ್ಣದ ಎಳೆಯಾಗಿ ಮುಂದುವರಿಯುತ್ತದೆ ಇದು ನಿರಂತರವಾಗಿ ಚಲಿಸುತ್ತಲೇ ಇರುತ್ತದೆ ಆದ್ದರಿಂದ ಹೆಲಿಕೇಸ್ ತೆರೆದುಕೊಂಡಂತೆ ಈ ನಿರ್ದಿಷ್ಟ ಎಳೆಯು ನಿರಂತರವಾಗಿ ಸಂಶ್ಲೇಷಣೆಗೊಳ್ಳುತ್ತದೆ ಏಕೆಂದರೆ ಡಿಎನ್ಎ ಪಾಲಿಮರೇಸ್ 5 ಪ್ರೈಮ್ ನಿಂದ 3 ಪ್ರೈಮ್ ನ ದಿಕ್ಕಿನಲ್ಲಿ ಕಾರ್ಯನಿರ್ವಹಿಸುತ್ತದೆ ಮತ್ತು ವಿಸ್ತರಣೆಯನ್ನು ಮುಂದುವರಿಸಲು ಒಂದು ಪ್ರೈಮರ್ ಸಾಕು ನಿರಂತರವಾಗಿ ಸಂಶ್ಲೇಷಿಸಲ್ಪಟ್ಟ ಈ ಎಳೆಯನ್ನು ಪ್ರಧಾನ ಎಳೆ ಎಂದು ಕರೆಯಲಾಗುತ್ತದೆ ಇಲ್ಲಿಯವರೆಗೆ ಎಲ್ಲವೂ ಚೆನ್ನಾಗಿದೆ ಆದರೆ ನಂತರ ಇದಕ್ಕೆ ಒಂದು ಸಮಸ್ಯೆ ಬರುತ್ತದೆ ಇಲ್ಲಿ 5 ಪ್ರೈಮ್ ನಿಂದ 3 ಪ್ರೈಮ್ ನ ದಿಕ್ಕು ಈ ರೀತಿ ಹೋಗುತ್ತಿದೆ ಈ ಎಳೆಯು ಇಲ್ಲಿ 5 ಪ್ರೈಮ್ ನ ತುದಿಯನ್ನು ಮತ್ತು ಇಲ್ಲಿ 3 ಪ್ರೈಮ್ ನ ತುದಿಯನ್ನು ಹೊಂದಿದೆ ಮತ್ತು ಡಿಎನ್ಎ ಪಾಲಿಮರೇಸ್ ಕೆಲಸ ಮಾಡಬೇಕಾದರೆ ಡಿಎನ್ಎ ಪಾಲಿಮರೇಸ್ 5 ಪ್ರೈಮ್ ನಿಂದ 3 ಪ್ರೈಮ್ ಗೆ ಪೂರಕ ಶೈಲಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಆದರೆ ಅದು ಮತ್ತೊಂದು ಸಮಸ್ಯೆಯನ್ನು ಎದುರಿಸುತ್ತದೆ ಏಕೆಂದರೆ ಹೆಲಿಕೇಸ್ ವೇಗವಾಗಿ ಚಲಿಸುತ್ತಿದೆ ತೆರೆದುಕೊಳ್ಳುತ್ತಲೇ ಇರುತ್ತದೆ ಮತ್ತು ಅದು ತೆರೆದುಕೊಳ್ಳುತ್ತಾ ಹೋದಂತೆ ಉಬ್ಬಿದ ಬೆನ್ನಿನ ರೀತಿಯ ಪ್ರೈಮೇಸ್ ಪ್ರೈಮರ್ ಗಳನ್ನು ಸೇರಿಸುತ್ತಲೇ ಇರುತ್ತದೆ ಆದ್ದರಿಂದ ಈ ಎಳೆಯಲ್ಲಿ ಏನಾಯಿತು ಎಂದರೆ ಈ ನಿರ್ದಿಷ್ಟ ಪೂರಕ ಎಳೆಗೆ ಡಿಎನ್ಎ ಪಾಲಿಮರೇಸ್ ಹೊಸ ನ್ಯೂಕ್ಲಿಯೋಟೈಡ್ ಗಳನ್ನು ಸಂಶ್ಲೇಷಿಸಲು ಸಾಧ್ಯವಿಲ್ಲ ಇದು ಈ ವಿಷಯಗಳನ್ನು ವಿಸ್ತಾರವಾಗಿ ಸೇರಿಸುತ್ತಲೇ ಇರಬೇಕು ಆದ್ದರಿಂದ ಡಿಎನ್ಎ ಪಾಲಿಮರೇಸ್ ಇದನ್ನು ಪಾಲಿಮರೀಕರಣಗೊಳಿಸಲು ಪ್ರಾರಂಭಿಸಿತು 5 ಪ್ರೈಮ್ ನಿಂದ 3 ಪ್ರೈಮ್ ನ ದಿಕ್ಕಿನಲ್ಲಿ ಅಡಿಪಾಯಗಳನ್ನು ಸೇರಿಸಲು ಪ್ರಾರಂಭಿಸಿತು ಎಂದು ಹೇಳೋಣ ಅದು ಮುಗಿಯುವ ಹೊತ್ತಿಗೆ ಈ ಪ್ರದೇಶವು ಮತ್ತಷ್ಟು ತೆರೆದುಕೊಂಡಿತ್ತು ಮತ್ತು ಹೊಸ ಪ್ರೈಮರ್ ರಚನೆಯಾದಾಗ ಡಿಎನ್ಎ ಪಾಲಿಮರ್ ಹಿಂತಿರುಗಿ ಜಿಗಿಯಬೇಕು ನಂತರ ಮತ್ತೆ ಸಂಶ್ಲೇಷಿಸಬೇಕು ನಂತರ ಇದು ಮತ್ತಷ್ಟು ತೆರೆದುಕೊಂಡಿತು ಮತ್ತೆ ಇಲ್ಲಿ ಒಂದು ಪ್ರೈಮರ್ ರೂಪುಗೊಂಡಿತು ನಂತರ ಅದನ್ನು ಮತ್ತೆ 5 ಪ್ರೈಮ್ ನಿಂದ 3 ಪ್ರೈಮ್ ನ ದಿಕ್ಕಿನಲ್ಲಿ ವಿಸ್ತರಿಸಬೇಕಾಯಿತು ಆದ್ದರಿಂದ ನೀವು ಏನನ್ನು ಕಂಡುಕೊಳ್ಳುತ್ತೀರಿ ಎಂದರೆ ಈ ಸಣ್ಣ ವಿಸ್ತರಣೆಯನ್ನು ನೀವು ಸಂಶ್ಲೇಷಿಸಿದಾಗ ಎರಡನೇ ಎಳೆಯನ್ನು ನಿರಂತರ ರೀತಿಯಲ್ಲಿ ಸಂಶ್ಲೇಷಿಸಲಾಗುವುದಿಲ್ಲ ಇದು 5 ಪ್ರೈಮ್ ನಿಂದ 3 ಪ್ರೈಮ್ ನ ದಿಕ್ಕಿನಲ್ಲಿ ಸಂಶ್ಲೇಷಿಸಲ್ಪಡುತ್ತಿದ್ದರೂ ಅದು ನಿರಂತರ ರೀತಿಯಲ್ಲಿ ನಡೆಯುತ್ತಿಲ್ಲ ಮತ್ತು ಇದಕ್ಕಾಗಿ ಏನಾಗುತ್ತದೆ ಎಂದರೆ ನೀವು ಹೊಸ ಎಳೆಗಳ ಸಣ್ಣ ಸಣ್ಣ ವಿಸ್ತರಣೆಗಳನ್ನು ಸಂಶ್ಲೇಷಿಸುತ್ತೀರಿ ಪ್ರತಿ ಬಾರಿ ನೀವು ಆರ್ಎನ್ಎ ಪ್ರೈಮರ್ ಆರ್ಎನ್ಎ ಪ್ರೈಮರ್ ಮತ್ತು ಆರ್ಎನ್ಎ ಪ್ರೈಮರ್ ಅನ್ನು ಹೊಂದಿರುತ್ತೀರಿ ಆದ್ದರಿಂದ ಈ ಎಳೆಯು ಮೊದಲ ಎಳೆಗಿಂತ ಸ್ವಲ್ಪ ನಿಧಾನವಾಗಿರುತ್ತದೆ ಮತ್ತು ಇದನ್ನು ಮಂದಗತಿಯ ಎಳೆ ಎಂದು ಕರೆಯಲಾಗುತ್ತದೆ ಮತ್ತು ಈ ಪ್ರಕ್ರಿಯೆಯು ಮುಂದುವರಿಯುತ್ತದೆ ಮತ್ತು ಇದು ರೂಪುಗೊಂಡ ನಂತರ ನಾವು ಏನನ್ನು ಹೊಂದಿರುತ್ತೀವಿ ಎಂದರೆ ನಾನು ಇದನ್ನು ಹೆಚ್ಚು ಸರಳ ರೂಪದಲ್ಲಿ ಪುನಃ ರಚಿಸುತ್ತಿದ್ದೇನೆ ನೀವು ಈ ಡಿಎನ್ಎ ಅಣುವನ್ನು ಹೊಂದಿದ್ದೀರಿ ನಂತರ ನೀವು ಇದನ್ನು 3 ಪ್ರೈಮ್ ನ ತುದಿಯಾಗಿ ಹೊಂದಿದ್ದೀರಿ ಈ ಬಿಂದುವು ನಿಮಗೆ 5 ಪ್ರೈಮ್ ಅನ್ನು ನೀಡುತ್ತದೆ ನಂತರ ಇದು 3 ಪ್ರೈಮ್ ಆಗಿರುತ್ತದೆ ನಂತರ ಇದು 5 ಪ್ರೈಮ್ ಆಗಿರುತ್ತದೆ ಆದ್ದರಿಂದ ಈಗ ಏನಾಗುತ್ತಿದೆ ಎಂದರೆ ಪುನರಾವರ್ತನೆ ಕವಲಿನತ್ತ ಸಾಗುತ್ತಿರುವ ಪ್ರಧಾನ ಎಳೆಯೊಂದಿಗೆ ಮತ್ತು ಚೂರುಗಳಾಗಿ ಮತ್ತು ತುಂಡುಗಳಾಗಿ ಸಂಶ್ಲೇಷಣೆಗೊಳ್ಳುತ್ತಿರುವ ಮಂದಗತಿಯ ಎಳೆಯೊಂದಿಗೆ ನೀವು ಹೊಸ ಅಣುವು ಸಂಶ್ಲೇಷಿಸುವುದನ್ನು ಹೊಂದಿರುತ್ತೀರಿ ಮಂದಗತಿಯ ಎಳೆಗಳ ಈ ಪ್ರತಿಯೊಂದು ಸಣ್ಣ ತುಂಡುಗಳನ್ನು ಒಕಾಜಾ಼ಕಿ ತುಣುಕುಗಳು ಎಂದು ಕರೆಯಲಾಗುತ್ತದೆ ಏನಾಯಿತೆಂದರೆ ಈ ಒಂದು ಅಣುವು ಈಗ 2 ಅಣುಗಳಿಗೆ ಕಾರಣವಾಗುತ್ತಿದೆ ಮತ್ತು ಈ ಒಕಾಜಾ಼ಕಿ ತುಣುಕುಗಳನ್ನು ನಂತರ ಮತ್ತೆ ಸೇರಬೇಕಾಗಿದೆ ಅವುಳನ್ನು ಮತ್ತೆ ಸೇರಿಸುವುದಷ್ಟೇ ಅಲ್ಲ ಕುಳಿತುಕೊಂಡಿರುವ ಯಾವುದೇ ಆರ್ಎನ್ಎ ಯನ್ನು ಇಲ್ಲಿ ಕುಳಿತಿದ್ದ ಪ್ರೈಮರ್ ಇತ್ತು ಇಲ್ಲಿ ಕುಳಿತಿದ್ದ ಒಂದು ಪ್ರೈಮರ್ ಇತ್ತು ನಿಮಗೆ ಇಲ್ಲಿ ಪ್ರೈಮರ್ ಗಳಿವೆ ಇಲ್ಲಿ ಪ್ರೈಮರ್ ಗಳಿವೆ ಇಲ್ಲಿ ಪ್ರೈಮರ್ ಗಳಿವೆ ಈ ಎಲ್ಲಾ ಪ್ರೈಮರ್ ಗಳನ್ನು ತೆಗೆದುಹಾಕಬೇಕು ಮತ್ತು ಅದನ್ನು ಡಿಎನ್ಎ ಅನುಕ್ರಮದಿಂದ ಬದಲಾಯಿಸಬೇಕಾಗುತ್ತದೆ ಏಕೆಂದರೆ ಕೊನೆಯಲ್ಲಿ ಅದು ಡಿಎನ್ಎ ಯನ್ನು ನಕಲಿಸುವುದರ ಕುರಿತಾಗಿದೆ ಡಿಎನ್ಎ ಆರ್ಎನ್ಎ ಅಣುವಿನ ಕುರಿತಲ್ಲ ಏನಾಗುತ್ತದೆ ಎಂದರೆ ಒಕಾಜಾ಼ಕಿ ತುಣುಕುಗಳು ಮತ್ತೊಂದು ರೀತಿಯ ಡಿಎನ್ಎ ಪಾಲಿಮರೇಸ್ ನಿಂದ ರೂಪುಗೊಂಡ ನಂತರ ಪ್ರೈಮರ್ ಗಳನ್ನು ತೆಗೆದುಹಾಕಲಾಗುತ್ತದೆ ಅದಕ್ಕಾಗಿಯೇ ವಿವಿಧ ರೀತಿಯ ಡಿಎನ್ಎ ಪಾಲಿಮರೇಸ್ ಗಳಿವೆ ಎಂದು ನಾನು ನಿಮಗೆ ಹೇಳಿದೆ ನಾನು ಅವೆಲ್ಲವನ್ನೂ ವಿವರಿಸುವುದಿಲ್ಲ ಇದು ವಿಭಿನ್ನ ಡಿಎನ್ಎ ಪಾಲಿಮರೇಸ್ ಆಗಿದೆ ಈ ಡಿಎನ್ಎ ಪಾಲಿಮರೇಸ್ ಮೂಲತಃ ಆರ್ಎನ್ಎ ಆಕ್ರಮಿಸಿಕೊಂಡಿದ್ದ ಕಾಣೆಯಾದ ತುಣುಕುಗಳನ್ನು ಮರು ಸಂಶ್ಲೇಷಿಸುತ್ತದೆ ಮತ್ತು ಇವುಗಳನ್ನು ಸಂಶ್ಲೇಷಿಸಿದ ನಂತರ ಮಂದಗತಿಯ ಎಳೆಯನ್ನು ಈ ತುಣುಕುಗಳನ್ನು ಒಟ್ಟಿಗೆ ಹೊಲಿಯಬೇಕಾಗುತ್ತದೆ ಏಕೆಂದರೆ ಅದು ನಿರಂತರವಾಗಿ ವಿಸ್ತರಿಸಬೇಕು ಮತ್ತು ನಿರ್ಣಾಯಕ ಕಿಣ್ವಗಳಲ್ಲಿ ಒಂದಾಗಿರುವ ಡಿಎನ್ಎ ಲಿಗೇಸ್ ಎಂದು ಕರೆಯಲ್ಪಡುವ ಮತ್ತೊಂದು ಕಿಣ್ವದಿಂದ ಹೊಲಿಯುವ ಪ್ರಕ್ರಿಯೆಯು ಸಂಭವಿಸುತ್ತದೆ ಆದ್ದರಿಂದ ನೀವು ಇಲ್ಲಿ ಏನು ಗಮನಿಸುತ್ತೀರಿ ಎಂದರೆ ನೀವು ಎರಡು ಸುರುಳಿಯಲಂಕಾರದೊಂದಿಗೆ ಪ್ರಾರಂಭಿಸಿದ್ದೀರಿ ಸುರುಳಿಯಲಂಕಾರವು ತೆರೆದುಕೊಂಡಿದೆ ಹೆಲಿಕೇಸ್ ಗೆ ಧನ್ಯವಾದಗಳು ಮತ್ತು ಸಿಂಗಲ್ ಸ್ಟ್ರಾಂಡ್ ಬೈಂಡಿಂಗ್ ಪ್ರೋಟೀನ್ single strand binding proteinಗಳ ಕಾರಣದಿಂದಾಗಿ ಪ್ರತ್ಯೇಕವಾದ 2 ಎಳೆಗಳನ್ನು ಪ್ರತ್ಯೇಕ ಸ್ಥಾನದಲ್ಲಿ ನಿರ್ವಹಿಸಲಾಗಿದೆ ಅಷ್ಟೇ ಅಲ್ಲ ತೆರೆದುಕೊಳ್ಳುವಿಕೆಯು ಸಂಭವಿಸಿದ ತಕ್ಷಣ ನೀವು ಪ್ರೈಮೇಸ್ ಒಳಬರುವುದನ್ನು ಹೊಂದಿದ್ದೀರಿ ಇದು ನೀವು ಪ್ರೈಮರ್ ಎಂದು ಕರೆಯುವ ಸಣ್ಣ ಪ್ರಮಾಣದ ಆರ್ಎನ್ಎ ಗಳನ್ನು ಹಾಕಲು ಪ್ರಾರಂಭಿಸಿತು ನಿಮಗೆ ಈ ಪ್ರೈಮರ್ ಬೇಕು ಏಕೆಂದರೆ ಡಿಎನ್ಎ ಪಾಲಿಮರೇಸ್ ಅನ್ನು ಅದರ ಮೇಲೆ ನಿರ್ಮಿಸಬೇಕಾಗಿರುತ್ತದೆ ಆರ್ಎನ್ಎ ಪ್ರೈಮರ್ ರೀತಿಯು ಈ ಡಿಎನ್ಎ ಪಾಲಿಮರೇಸ್ ಗೆ ಒಂದು ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತದೆ ನಂತರ ನ್ಯೂಕ್ಲಿಯೋಟೈಡ್ ಗಳನ್ನು 5 ಪ್ರೈಮ್ ನಿಂದ 3 ಪ್ರೈಮ್ ನ ದಿಕ್ಕಿನಲ್ಲಿ ಸೇರಿಸುವುದನ್ನು ಮುಂದುವರಿಸುತ್ತದೆ ಬೇರ್ಪಡಿಸಿದ 2 ಎಳೆಗಳಲ್ಲಿ ಒಂದು ಎಳೆಯು ನಿರಂತರವಾಗಿ ಬೆಳೆಯುತ್ತದೆ ಆದ್ದರಿಂದ ಅದನ್ನು ಪ್ರಧಾನ ಎಳೆ ಎಂದು ಕರೆಯಲಾಗುತ್ತದೆ ಆದರೆ ಇಲ್ಲಿ ಈ ತುದಿಯಲ್ಲಿ ತೆರೆದುಕೊಳ್ಳುವಿಕೆಯು ನಡೆಯುತ್ತಿರುವುದರಿಂದ ಮತ್ತು ಡಿಎನ್ಎ ಪಾಲಿಮರೇಸ್ ಕೇವಲ 5 ಪ್ರೈಮ್ ನಿಂದ 3 ಪ್ರೈಮ್ ನಲ್ಲಿ ಮಾತ್ರ ಕಾರ್ಯನಿರ್ವಹಿಸುವುದರಿಂದ ಇನ್ನೊಂದು ಎಳೆಗೆ ಡಿಎನ್ಎ ಪಾಲಿಮರೇಸ್ ಈ ವಿಸ್ತರಣೆಗಳನ್ನು ಸಣ್ಣ ತುಂಡುಗಳಾಗಿ ಸೇರಿಸುತ್ತದೆ ಇವುಗಳನ್ನು ನೀವು ಒಕಾಜಾ಼ಕಿ ತುಣುಕುಗಳೆಂದು ಕರೆಯುತ್ತೀರಿ ಒಕಾಜಾ಼ಕಿ ತುಣುಕುಗಳನ್ನು ಅಂತಿಮವಾಗಿ ಡಿಎನ್ಎ ಲಿಗೇಸ್ ನಿಂದ ಒಂದೇ ಎಳೆಯಾಗಿ ಹೊಲಿಯಲಾಗುತ್ತದೆ ಮತ್ತು ಆರ್ಎನ್ಎ ಅನುಕ್ರಮಗಳನ್ನು ಮತ್ತೊಂದು ಡಿಎನ್ಎ ಪಾಲಿಮರೇಸ್ ನಿಂದ ತೆಗೆದುಹಾಕಲಾಗುತ್ತದೆ ಆದ್ದರಿಂದ ಡಿಎನ್ಎ ಪುನರಾವರ್ತನೆಯು ಈ ರೀತಿಯಾಗಿ ಸಂಭವಿಸುತ್ತದೆ ಮತ್ತು ಅಂತಿಮವಾಗಿ ಅದು ಸ್ವತಃ ನಕಲಿಸಿದ ನಂತರ ಡಿಎನ್ಎ ಪಾಲಿಮರೇಸ್ ನೀವು ಪುನರಾವರ್ತನೆಯ ಮೂಲವನ್ನು ಹೊಂದಿರುವ ಹಂತವನ್ನು ತಲುಪುತ್ತದೆ ನೀವು ಡಿಎನ್ಎ ಮೇಲೆ ಕುಳಿತುಕೊಂಡಿರುವ ಮತ್ತೊಂದು ವಿಶಿಷ್ಟ ಅನುಕ್ರಮವನ್ನು ಹೊಂದುತ್ತೀರಿ ಇದನ್ನು ಸಮಾಪ್ತಕ ಎಂದು ಕರೆಯಲಾಗುತ್ತದೆ ಪ್ರೊಕಾರಿಯೋಟ್ ಗಳ ಸಂದರ್ಭದಲ್ಲಿ ಒಂದು ಸಮಾಪ್ತಕ ಅನುಕ್ರಮ ಎಂದು ಕರೆಯಲಾಗುತ್ತದೆ ಯುಕಾರಿಯೋಟ್ ಗಳ ಸಂದರ್ಭದಲ್ಲಿ ನೀವು ಟೆಲೋಮಿಯರ್ ಎಂದು ಕರೆಯಲ್ಪಡುವ ಪ್ರದೇಶಗಳನ್ನು ಹೊಂದಿರುವಿರಿ ಡಿಎನ್ಎ ಪುನರಾವರ್ತನೆಯು ಈ ರೀತಿಯಾಗಿ ನಡೆಯುತ್ತದೆ ಈಗ ನೀವು ಏನನ್ನು ಗಮನಿಸುತ್ತೀರಿ ಎಂದರೆ ಈ ಸಂಪೂರ್ಣ ಪ್ರಕ್ರಿಯೆಯ ಕೊನೆಯಲ್ಲಿ ಒಮ್ಮೆ ಈ ಡಿಎನ್ಎ ಪುನರಾವರ್ತನೆಯು ಮುಗಿದ ನಂತರ ನೀವು 2 ಅನುಜಾತ ಡಿಎನ್ಎ ಅಣುಗಳನ್ನು ಪಡೆಯುತ್ತೀರಿ ಇದು ಒಂದು ಪ್ರಧಾನ ಎಳೆಯಿಂದಾಗಿ ರೂಪುಗೊಂಡಿದೆ ಮತ್ತು ಇದು ಮಂದಗತಿಯ ಎಳೆಯಿಂದಾಗಿ ರೂಪುಗೊಂಡಿದೆ ಆದರೆ ನೀವು ಏನನ್ನು ಗಮನಿಸುತ್ತೀರಿ ಎಂದರೆ ಪ್ರತಿ ಹೊಸ ಅನುಜಾತ ಡಿಎನ್ಎ ಅಣುವಿನಲ್ಲಿ ಒಂದು ಎಳೆಯು ಮೂಲ ಡಿಎನ್ಎ ಯಿಂದ ಬಂದ ಪೋಷಕರ ಎಳೆಯನ್ನು ಹೊಂದಿದ್ದರೆ ಇನ್ನೊಂದು ಎಳೆಯು ಹೊಸದಾಗಿ ಸಂಶ್ಲೇಷಿತ ಎಳೆಯನ್ನು ಹೊಂದಿರುತ್ತದೆ ಈ ಅಣುವಿನಲ್ಲಿಯೂ ಅದೇ ಸಂಭವಿಸುತ್ತದೆ ಒಂದು ಎಳೆಯು ಪೋಷಕರ ಡಿಎನ್ಎ ಯಿಂದ ಬಂದಿದ್ದರೆ ಇನ್ನೊಂದು ಎಳೆಯು ಹೊಸದಾಗಿ ಸಂಶ್ಲೇಷಿತ ಎಳೆಯನ್ನು ಹೊಂದಿರುತ್ತದೆ ಇನ್ನೂ ಒಂದು ಮೂಲ ಪೋಷಕರ ಎಳೆಯನ್ನು ಮತ್ತು ಪೂರಕತೆಯ ಕಾರಣದಿಂದಾಗಿ ಹೊಸದಾಗಿ ಸಂಶ್ಲೇಷಿಸಲಾಗಿರುವ ಒಂದು ಎಳೆಯನ್ನು ಹೊಂದಿರುವಂತಹ ಡಿಎನ್ಎ ಪುನರಾವರ್ತನೆಯ ವಿಧಾನಕ್ಕೆ ಅರೆ ಸಂಪ್ರದಾಯವಾದಿ ಪುನರಾವರ್ತನೆ ವಿಧಾನ ಎಂದು ಕರೆಯಲಾಗುತ್ತದೆ ಇದರೊಂದಿಗೆ ನಾವು ಡಿಎನ್ಎ ಹೇಗೆ ಪುನರಾವರ್ತಿಸುತ್ತದೆ ಎಂಬುದನ್ನು ಪೂರ್ಣಗೊಳಿಸಿದ್ದೇವೆ ನಾನು ಮುಕ್ತಾಯ ಮಾಡುವ ಮೊದಲು ಕೆಲವು ಅಂಶಗಳನ್ನು ಒತ್ತಿ ಹೇಳಲು ಬಯಸುತ್ತೇನೆ ಡಿಎನ್ಎ ಯ 2 ಎಳೆಗಳು ಪರಸ್ಪರ ವಿರುದ್ಧವಾಗಿರುತ್ತವೆ ಅಡಿಪಾಯ ಜೋಡಣೆಯು 2 ಎಳೆಗಳ ನಡುವೆ ಪೂರಕತೆಯನ್ನು ಒದಗಿಸುತ್ತದೆ ನಂತರ ನೀವು ಡಿಎನ್ಎ ಯ ಪಾಲಿಮರೀಕರಣಕ್ಕಾಗಿ ಡಿಎನ್ಎ ಯನ್ನು ತೆರೆಯಲು ಅಗತ್ಯವಿರುವ ಕಿಣ್ವಗಳ ಸಂಪೂರ್ಣ ಶ್ರೇಣಿಯನ್ನು ಹೊಂದಿದ್ದೀರಿ ಡಿಎನ್ಎ ಪಾಲಿಮರೀಕರಣವು ಯಾವಾಗಲೂ 5 ಪ್ರೈಮ್ ನಿಂದ 3 ಪ್ರೈಮ್ ನ ದಿಕ್ಕಿನಲ್ಲಿ ನಡೆಯುತ್ತದೆ ಡಿಎನ್ಎ ಯಲ್ಲಿನ ಸಕ್ಕರೆ ಫಾಸ್ಫೇಟ್ ಬಂಧವು ನಿಜವಾಗಿ ರೂಪುಗೊಳ್ಳುವ ರಸಾಯನಶಾಸ್ತ್ರದ ಕಾರಣದಿಂದಾಗಿ ಅದು ಸಂಭವಿಸುತ್ತದೆ ನಿಮಗೆ ಸಮಯವಿದ್ದರೆ ಈ ಕೆಲವು ಮೋಜಿನ ವೀಡಿಯೊಗಳನ್ನು ನೀವು ನೋಡಬೇಕೆಂದು ಬಯಸುತ್ತೇನೆ ಮತ್ತು ಈ ಪುನರಾವರ್ತನೆಯ ಪ್ರಕ್ರಿಯೆಯು ಹೇಗೆ ನಡೆಯುತ್ತದೆ ಎಂಬುದನ್ನು ಅನಿಮೇಷನ್ನಲ್ಲಿ ಬಹಳ ಸಂಕ್ಷಿಪ್ತವಾಗಿ ನಿಖರವಾಗಿ ನಿಮಗೆ ತೋರಿಸುವ 2 ವೀಡಿಯೊಗಳಿವೆ ವಿವರಿಸಲು ನನಗೆ ಏನು ಸುಮಾರು ಸುಮಾರು 30 ನಿಮಿಷಗಳನ್ನು ತೆಗೆದುಕೊಂಡಿದೆಯೋ ಅದನ್ನು 5ರಿಂದ 10 ನಿಮಿಷಗಳ ವೀಡಿಯೊದಲ್ಲಿ ನೀವು ನೋಡಬಹುದು ಮತ್ತು ಇದು ತುಂಬಾ ಆಸಕ್ತಿದಾಯಕ ವೀಡಿಯೊ ಆಗಿದೆ ಮತ್ತೊಂದು ವೀಡಿಯೊ ಇದೆ ಪ್ರೊಕಾರಿಯೋಟ್ ಗಳ ಮತ್ತು ಯುಕಾರಿಯೋಟ್ ಗಳ ಡಿಎನ್ಎ ಪುನರಾವರ್ತನೆಯ ನಡುವಿನ ವ್ಯತ್ಯಾಸವೇನು ಎಂದು ನಿಮಗೆ ತಿಳಿಯಲು ಆಸಕ್ತಿ ಇದ್ದರೆ ಅದು ನಿಮಗೆ ತಿಳಿಸುತ್ತದೆ ಮತ್ತು ಕೊನೆಯದು ಗ್ಲೆನ್ ವೊಲ್ಕೆನ್ಫೆಲ್ಡ್ ಅವರ ಮೋಜಿನ ಹಾಡು ಇದು ಡಿಎನ್ಎ ಪುನರಾವರ್ತನೆಯ ವಿವಿಧ ತ್ವರಿತ ಆಟಗಾರರನ್ನು ಶೀಘ್ರವಾಗಿ ಗ್ರಹಿಸಲು ನಿಮಗೆ ಸಹಾಯ ಮಾಡುತ್ತದೆ ಧನ್ಯವಾದಗಳು ಮತ್ತು ನಾನು ನಿಮ್ಮನ್ನು ಮುಂದಿನ ಉಪನ್ಯಾಸದಲ್ಲಿ ನೋಡುತ್ತೇನೆ